ಸೆನ್ಸಿಂಗ್ ಕುರಿತು ಹಿಂದಿನ ಉಪನ್ಯಾಸದಲ್ಲಿ ಅಂದರೆ ಭಾಗ 1 ಅನ್ನು ಗ್ರಹಿಸುವುದು ನಾವು ವಿವಿಧ ರೀತಿಯ ಸಂವೇದಕಗಳನ್ನು ವಿವಿಧ ಕೈಗಾರಿಕಾ ಅನ್ವಯಿಕೆಗಳಿಗಾಗಿ ಬಳಸಿದ್ದೇವೆ ನಾವು ತಾಪಮಾನ ಸಂವೇದಕ ಅಕ್ಸೆಲೆರೊಮೀಟರ್ ಸಂವೇದಕ ಅನಿಲ ಸಂವೇದಕಗಳಂತಹ ಸಂವೇದಕಗಳನ್ನು ನೋಡಿದ್ದೇವೆ ಹಲವಾರು ವಿಭಿನ್ನ ರೀತಿಯ ಸಂವೇದಕಗಳು ಇರಬಹುದು ಮತ್ತು ವಿಶಿಷ್ಟವಾದ ಫ್ಯಾಕ್ಟರಿ ಸ್ಮಾರ್ಟ್ ಕಾರ್ಖಾನೆಗಳಲ್ಲಿ ನಾವು ವಿವಿಧ ರೀತಿಯ ಸಂವೇದಕಗಳ ವಿವಿಧ ರೂಪಾಂತರಗಳ ದೊಡ್ಡ ಸಂಖ್ಯೆಯ ಬಳಕೆಯ ಬಗ್ಗೆ ಮಾತನಾಡುತ್ತಿದ್ದೇವೆ ಈ ಸಂವೇದಕಗಳ ಸೌಂದರ್ಯವೇನೆಂದರೆ ನಿರ್ದಿಷ್ಟವಾಗಿ ಕೈಗಾರಿಕಾ ಅನ್ವಯಿಕೆಗಳಿಗೆ ಅವರು ಅರ್ಥವಾಗುವಂತೆ ಮಾಡಿರುವುದು ಮಾತ್ರವಲ್ಲದೆ ಅವರು ತಡೆದುಕೊಳ್ಳಬೇಕಾದ ಕಠಿಣ ಪರಿಸರ ಪರಿಸ್ಥಿತಿಗಳನ್ನು ಸಹ ಅವರು ಎದುರಿಸಬೇಕಾಗುತ್ತದೆ ಆದ್ದರಿಂದ ಅವು ದೃಢವಾಗಿರಬೇಕು ಅವರು ನಿಯೋಜಿಸಲಿರುವ ಕೈಗಾರಿಕಾ ಪರಿಸ್ಥಿತಿಗಳ ಕಠಿಣ ಪರಿಸರ ಸ್ಥಿತಿಯನ್ನು ತಡೆದುಕೊಳ್ಳುವಷ್ಟು ದೃಢವಾಗಿರಬೇಕು ಅದನ್ನು ಬದಿಗಿಟ್ಟು ಹಿಂದಿನ ಉಪನ್ಯಾಸದಲ್ಲಿ ನಾನು ನಿಮಗೆ ಹೇಳಿದಂತೆ ನಾವು ನೋಡಿದ್ದೇವೆ ಸಂವೇದಕದ ವಿನ್ಯಾಸ ಮತ್ತು ತಯಾರಿಕೆಯು ಬಹು ತಿಂಗಳ ಬಹುವರ್ಷದ ಕಾರ್ಯಕ್ರಮವಾಗಿದೆ ಮತ್ತು ನೀವು ಮೊದಲ ಬಾರಿಗೆ ಸಂವೇದಕದೊಂದಿಗೆ ಬರಲು ಪ್ರಯತ್ನಿಸುತ್ತಿದ್ದರೆ ಇದು ಸಂಪೂರ್ಣವಾಗಿ ವಿಭಿನ್ನವಾದ ಬಾಲ್ ಆಟವಾಗಿದೆ ಈಗಾಗಲೇ ವಿನ್ಯಾಸವನ್ನು ಹೊಂದಿರುವವರು ಮತ್ತು ಇದು ಉತ್ತಮವಾಗಿ ಪರೀಕ್ಷಿಸಲ್ಪಟ್ಟಿರುವ ಸಾಬೀತಾದ ತತ್ವವಾಗಿದ್ದು ಅದು ಸರಳವಾಗಿದೆ ಮೂಲಭೂತವಾಗಿ ನಾವು ಮಾಡಬೇಕಾಗಿರುವುದು ಒಮ್ಮೆ ನೀವು ಸಾಬೀತಾದ ಪರಿಕಲ್ಪನೆಯನ್ನು ಹೊಂದಿದ್ದರೆ ನೀವು ಅದನ್ನು ತೆಗೆದುಕೊಳ್ಳುತ್ತೀರಿ ಮತ್ತು ನೀವು ಸಾಮೂಹಿಕ ಉತ್ಪಾದನೆಗೆ ಹೋಗುತ್ತೀರಿ ಆದರೆ ಮೊದಲ ಬಾರಿಗೆ ನೀವು ಒಂದು ವಿಶಿಷ್ಟ ರೀತಿಯ ಸಂವೇದಕದೊಂದಿಗೆ ಬರುತ್ತಿದ್ದರೆ ಅದರ ವಿನ್ಯಾಸ ಮತ್ತು ಅದರ ತಯಾರಿಕೆಯು ಸಾಕಷ್ಟು ಸಂಕೀರ್ಣವಾಗಿದೆ ಮತ್ತು ಮೈಕ್ರೋ ಎಲೆಕ್ಟ್ರಾನಿಕ್ಸ್ ಸೆನ್ಸಾರ್ ಫ್ಯಾಬ್ರಿಕೇಶನ್ ಮತ್ತು ಮುಂತಾದವುಗಳಲ್ಲಿ ಆಸಕ್ತಿ ಹೊಂದಿರುವ ಸಂಶೋಧಕರು ಇದನ್ನು ಮಾಡುತ್ತಾರೆ ಮತ್ತು ಇದು ಸಂಪೂರ್ಣವಾಗಿ ವಿಭಿನ್ನವಾಗಿದೆ ಆದರೆ ಅನಿಲ ಸಂವೇದಕ ಸಂವೇದಕಗಳಲ್ಲಿ ಒಂದನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ನೀಡುತ್ತೇನೆ ಎಂದು ನಾನು ಭಾವಿಸಿದೆ ಸಹೋದ್ಯೋಗಿಯೊಂದಿಗೆ ನಾವು ಐಐಟಿ ಖರಗ್ಪುರದಲ್ಲಿ ಅನಿಲ ಸಂವೇದಕಗಳನ್ನು ನಿರ್ಮಿಸಲು ಮತ್ತು ಗಾಳಿಯ ಗುಣಮಟ್ಟವನ್ನು ಮೇಲ್ವಿಚಾರಣೆ ಮಾಡಲು ಅವುಗಳನ್ನು ನಿಯೋಜಿಸಲು ಆಸಕ್ತಿ ವಹಿಸಿದ್ದೇವೆ ಆದ್ದರಿಂದ ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ನಾನು ಈ ರೀತಿಯ ಸಂವೇದಕ ನಾವು ತೆಗೆದುಕೊಳ್ಳುತ್ತಿರುವ ಪ್ರಯತ್ನಗಳ ಮೂಲಕ ನಿಮ್ಮನ್ನು ಓಡಿಸಲಿದ್ದೇನೆ ಮತ್ತು ತಜ್ಞರು ಸಂಪೂರ್ಣವಾಗಿ ವಿಭಿನ್ನವಾಗಿದೆ ಎಂದು ನಾನು ನಿಮಗೆ ಹೇಳಿದಂತೆ ಮೂಲಭೂತವಾಗಿ ಒಟ್ಟಿಗೆ ತೆಗೆದುಕೊಳ್ಳುತ್ತದೆ ಅದು ಅನಿಲ ಸಂವೇದಕದೊಂದಿಗೆ ಬರಲು ಅಗತ್ಯವಾಗಿರುತ್ತದೆ ಆದ್ದರಿಂದ ನಾನು ಗ್ಯಾಸ್ ಸಂವೇದಕದ ಕಾರ್ಯ ತತ್ವದ ಬಗ್ಗೆ ಮಾತನಾಡಲಿದ್ದೇನೆ ಮತ್ತು ನಂತರ ನಾನು ಐಐಟಿ ಖರಗ್ಪುರದಲ್ಲಿ ಗ್ಯಾಸ್ ಸಂವೇದಕವನ್ನು ಮೂಲತಃ ತಯಾರಿಸುತ್ತಿರುವ ನನ್ನ ಸಹೋದ್ಯೋಗಿಗಳ ಪ್ರಯೋಗಾಲಯಕ್ಕೆ ಕರೆದೊಯ್ಯಲಿದ್ದೇನೆ ಪರಿಸರದಲ್ಲಿ ಸುಡುವ ದಹನಕಾರಿ ವಿಷಕಾರಿ ಅನಿಲಗಳ ಸಾಂದ್ರತೆಯನ್ನು ಮೇಲ್ವಿಚಾರಣೆ ಮಾಡಲು ಅನಿಲ ಸಂವೇದಕವು ಮೂಲಭೂತವಾಗಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಮೀಥೇನ್ NOx ಅನಿಲಗಳಂತಹ ಅನಿಲಗಳು SOx ಅನಿಲಗಳು ಇವು ವಿಷಕಾರಿ ಮತ್ತು ತುಂಬಾ ಅಪಾಯಕಾರಿ ಅನಿಲಗಳು ಆದ್ದರಿಂದ ಅವರು ನಿರಂತರವಾಗಿ ಮೇಲ್ವಿಚಾರಣೆಯನ್ನು ಪತ್ತೆ ಮಾಡಬೇಕು ನಾವು ಗಾಳಿಯ ಗುಣಮಟ್ಟದ ಬಗ್ಗೆ ಮಾತನಾಡುತ್ತಿದ್ದರೆ ಇಂದಿನ ಜಗತ್ತಿನಲ್ಲಿ ಗಾಳಿಯ ಗುಣಮಟ್ಟದ ಮೇಲ್ವಿಚಾರಣೆ ಬಹಳ ಮುಖ್ಯ ಏಕೆಂದರೆ ಇಡೀ ಪ್ರಪಂಚದಾದ್ಯಂತ ಎಲ್ಲೋ ಕಡಿಮೆ ಎಲ್ಲೋ ಹೆಚ್ಚು ಪರಿಸರಕ್ಕೆ ಹಾನಿಕಾರಕ ಅನಿಲಗಳ ಹೊರಸೂಸುವಿಕೆಯಿಂದಾಗಿ ಗಾಳಿಯ ಗುಣಮಟ್ಟವು ಹದಗೆಟ್ಟಿದೆ ಆದ್ದರಿಂದ ಇವುಗಳು NOx ಅನಿಲಗಳು SOx ಅನಿಲಗಳು ಇತ್ಯಾದಿ ಮೀಥೇನ್ ಇತ್ಯಾದಿಗಳಂತಹ ವಿವಿಧ ಅನಿಲಗಳ ಹಾನಿಕಾರಕ ಅನಿಲಗಳ ಸಾಂದ್ರತೆಯ ಗುಣಮಟ್ಟವನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಬೇಕಾಗುತ್ತದೆ ಆದ್ದರಿಂದ ಭೂಮಿಯ ಮೇಲೆ ವಾಸಿಸುವ ಮನುಷ್ಯರಿಗೆ ಮತ್ತು ಭೂಮಿಯ ಮೇಲೆ ವಾಸಿಸುವ ಇತರ ಜೀವಿಗಳಿಗೆ ಅಪಾಯವನ್ನುಂಟುಮಾಡದಂತೆ ಆದ್ದರಿಂದ ವಿವಿಧ ವಾಹನಗಳು ಪರಿಸರದಲ್ಲಿ ಹೊರಸೂಸುವ ಈ ಹಾನಿಕಾರಕ ಅನಿಲಗಳಿಗೆ ಒಡ್ಡಿಕೊಳ್ಳುವುದರಿಂದ ಈ ವ್ಯಕ್ತಿಗಳಿಗೆ ಹಾನಿಯಾಗದಂತೆ ನೋಡಿಕೊಳ್ಳಬೇಕು ಆದ್ದರಿಂದ ಗ್ಯಾಸ್ ಸೆನ್ಸಿಂಗ್ಗೆ ವಿವಿಧ ವಿಧಾನಗಳಿವೆ ಗ್ಯಾಸ್ ಸೆನ್ಸಿಂಗ್ ಅನ್ನು ಮೂಲತಃ ಆಪ್ಟಿಕಲ್ ವಿಧಾನಗಳು ಅಕೌಸ್ಟಿಕ್ ವಿಧಾನಗಳು ಕ್ರೊಮ್ಯಾಟೋಗ್ರಾಫಿಕ್ ವಿಧಾನಗಳು ಕ್ಯಾಲೋರಿಮೆಟ್ರಿಕ್ ವಿಧಾನಗಳ ಸಹಾಯದಿಂದ ಮಾಡಬಹುದು ತೇವಾಂಶ ಹೀರಿಕೊಳ್ಳುವ ವಸ್ತುಗಳು ಇಂಗಾಲದ ನ್ಯಾನೊಟ್ಯೂಬ್ ಆಧಾರಿತ ವಸ್ತುಗಳು ಪಾಲಿಮರ್ ವಸ್ತುಗಳು ಮತ್ತು ಲೋಹದ ಆಕ್ಸೈಡ್ ಸೆಮಿಕಂಡಕ್ಟರ್ ವಸ್ತುಗಳ ಸಹಾಯದಿಂದ ಮಾಡಬಹುದು ಇವುಗಳು ಮೂಲಭೂತವಾಗಿ ವಿದ್ಯುತ್ ರೂಪಾಂತರಗಳಾಗಿವೆ ಅಂದರೆ ಈ ರೀತಿಯ ಅನಿಲ ಸಂವೇದನಾ ವಿಧಾನಗಳು ಈ ವಿಭಿನ್ನ ಅನಿಲಗಳು ಇರುವ ಪರಿಸರದ ವಿದ್ಯುತ್ ಗುಣಲಕ್ಷಣಗಳಲ್ಲಿನ ಬದಲಾವಣೆಯನ್ನು ಅವರು ನೋಡುತ್ತಾರೆ ವಿದ್ಯುತ್ ಗುಣಲಕ್ಷಣಗಳಲ್ಲಿನ ಬದಲಾವಣೆಗಳಾದ ಪ್ರಸ್ತುತ ಗುಣಲಕ್ಷಣಗಳಲ್ಲಿನ ಬದಲಾವಣೆಗಳು ವೋಲ್ಟೇಜ್ ಗುಣಲಕ್ಷಣಗಳಲ್ಲಿನ ಬದಲಾವಣೆಗಳು ಪ್ರತಿರೋಧಕದಲ್ಲಿನ ಬದಲಾವಣೆಗಳು ವಸ್ತುವಿನ ಗುಣಲಕ್ಷಣಗಳು ಪರಿಸರದ ಗುಣಲಕ್ಷಣಗಳು ಈ ಹಾನಿಕಾರಕ ಅನಿಲಗಳ ಸಾಂದ್ರತೆಯು ಹೆಚ್ಚಾಗುತ್ತಿದೆ ಮತ್ತು ಇವುಗಳು ಮೂಲಭೂತವಾಗಿ ಈ ವಿಭಿನ್ನ ಸಂಕೇತಗಳನ್ನು ಕಳುಹಿಸಿದವು ಪ್ರತಿರೋಧ ಮೌಲ್ಯ ಅಥವಾ ಪ್ರತಿರೋಧ ಅಥವಾ ಪ್ರಸ್ತುತ ಅಥವಾ ವೋಲ್ಟೇಜ್ ರೂಪದಲ್ಲಿ ಅಥವಾ ಈ ವಿಧಾನಗಳು ಮೂಲಭೂತವಾಗಿ ಅವು ವಿಭಿನ್ನ ಇತರ ವಿಧಾನಗಳಾಗಿವೆ ಆದ್ದರಿಂದ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ ಆಧಾರಿತ ಗ್ಯಾಸ್ ಸೆನ್ಸಾರ್ ಅನ್ನು ಹೇಗೆ ತಯಾರಿಸುವುದು ಎಂಬುದರ ಕುರಿತು ನಾವು ಸ್ವಲ್ಪ ಹೆಚ್ಚು ವಿವರವಾಗಿ ನೋಡುತ್ತೇವೆ ಏಕೆಂದರೆ ಅದು ನಮ್ಮ ಕ್ಯಾಂಪಸ್ನಲ್ಲಿರುವ ಸೌಲಭ್ಯವಾಗಿದೆ ಮತ್ತು ಲೋಹದ ಆಕ್ಸೈಡ್ ಸೆಮಿಕಂಡಕ್ಟರ್ ಆಧಾರಿತ ಗ್ಯಾಸ್ ಸೆನ್ಸಿಂಗ್ನ ಈ ನಿರ್ದಿಷ್ಟ ವಿಧಾನದ ಬಗ್ಗೆ ನಾನು ನಿಮಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಬಲ್ಲೆ ಆದ್ದರಿಂದ ಇದು MOS ಅನಿಲ ಸಂವೇದಕಗಳ ಕೆಲಸದ ತತ್ವವಾಗಿದೆ ಈ MOS ಅನಿಲ ಸಂವೇದಕಗಳು ರಸಾಯನ ನಿರೋಧಕ ಅನಿಲ ಸಂವೇದಕಗಳಾಗಿವೆ ಕೆಮಿ ರೆಸಿಸ್ಟಿವ್ ಎಂದರೆ ಅಲ್ಲಿರುವ ಸಂವೇದಕ ವಸ್ತುವಿನೊಂದಿಗೆ ಕೆಲವು ರಾಸಾಯನಿಕ ಕ್ರಿಯೆಗಳು ಸಂಭವಿಸಿದಂತೆ ಇದರಿಂದಾಗಿ ಆ ವಸ್ತುವಿನ ಪ್ರತಿರೋಧಕ ಗುಣವು ಬದಲಾಗುತ್ತದೆ ಮತ್ತು ಈ ಪ್ರತಿರೋಧಕ ಆಸ್ತಿಯನ್ನು ಯಾವುದಾದರೂ ಬದಲಾವಣೆಗಳೊಂದಿಗೆ ಅಳೆಯಲು ಅಗತ್ಯವಿರುವುದು ಸಮಯದೊಂದಿಗೆ ಬದಲಾಗಬಹುದು ಅಥವಾ ಯಾವುದಾದರೂ ಆಗಿರಬಹುದು ಅನಿಲದ ಸಾಂದ್ರತೆಯು ಹೆಚ್ಚಾದಾಗ ನಿರ್ದಿಷ್ಟ ವಸ್ತುವಿನ ಪ್ರತಿರೋಧಕ ಗುಣಲಕ್ಷಣದಲ್ಲಿ ನೀವು ಬದಲಾವಣೆಯನ್ನು ಪಡೆಯುತ್ತೀರಿ ಅಂದರೆ ನಿರ್ದಿಷ್ಟ ಅನಿಲಗಳನ್ನು ಗುರಿಯಾಗಿಸಲು ನೀವು ನಿರ್ದಿಷ್ಟವಾದ ಆಯ್ಕೆಮಾಡಿದ ವಸ್ತುಗಳನ್ನು ಹೊಂದಿರಬೇಕು ಅದು ಒಂದು ವಸ್ತುವಿನಂತೆ ಅಲ್ಲ ಅದು ಹಾಗೆ ಅಲ್ಲದ ವಿವಿಧ ರೀತಿಯ ಅನಿಲಗಳನ್ನು ದೊಡ್ಡ ಸಂಖ್ಯೆಯ ಗ್ರಹಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಇವು ಮೂಲತಃ ಆಯ್ದ ಅನಿಲಗಳಿಗೆ ಆಯ್ದ ವಸ್ತುಗಳು ಮತ್ತು ಈ ಆಯ್ದ ವಸ್ತುಗಳು ಸಮಯದ ಬದಲಾವಣೆಯೊಂದಿಗೆ ಅಥವಾ ತಾಪಮಾನದಲ್ಲಿನ ಬದಲಾವಣೆಯೊಂದಿಗೆ ಅಥವಾ ಯಾವುದಾದರೂ ಪ್ರತಿರೋಧಕ ಗುಣಲಕ್ಷಣಗಳಲ್ಲಿ ಬದಲಾವಣೆಯನ್ನು ಹೊಂದಿರುತ್ತವೆ ಆದ್ದರಿಂದ ಮೂಲಭೂತವಾಗಿ ನಾವು ಈ ರಸಾಯನ ನಿರೋಧಕ ಆಸ್ತಿಯನ್ನು ಅರ್ಥಮಾಡಿಕೊಳ್ಳಬೇಕು ಆದರೆ ಅದಕ್ಕೂ ಮೊದಲು ನಾವು ಬೇಸ್ಲೈನ್ ಪ್ರತಿರೋಧದ ಪರಿಕಲ್ಪನೆಯನ್ನು ಅರ್ಥಮಾಡಿಕೊಳ್ಳಬೇಕು ಇದು ಮೂಲತಃ ಗುರಿಯ ಅನಿಲಕ್ಕೆ ಒಡ್ಡಿಕೊಳ್ಳದಿದ್ದಾಗ ಗಾಳಿಯಲ್ಲಿ ಸಂವೇದಕ ವಸ್ತುವಿನ ಪ್ರತಿರೋಧವಾಗಿದೆ ಆದ್ದರಿಂದ ಈ ಗುರಿ ಅನಿಲವು ಮೀಥೇನ್ ಎಂದು ಹೇಳಬಹುದು ಆದ್ದರಿಂದ ಇದು ಮೀಥೇನ್ಗೆ ಒಡ್ಡಿಕೊಳ್ಳದಿದ್ದಾಗ ಬೇಸ್ಲೈನ್ ಪ್ರತಿರೋಧ ಏನು ಇದು ಲೆಕ್ಕಾಚಾರ ಮಾಡಬೇಕಾದ ವಿಷಯವಾಗಿದೆ ಅಥವಾ ನೀವು ಈ ಮಾಹಿತಿಯನ್ನು ಹೊಂದಿರಬೇಕು ತದನಂತರ ಈ ರಸಾಯನ ನಿರೋಧಕ ಅನಿಲ ಸಂವೇದಕಗಳು ಉಷ್ಣ ಶಕ್ತಿಯ ಮೇಲೆ ಅವಲಂಬಿತವಾಗಿದೆ ಇದು ಕಾರ್ಯಾಚರಣೆಗೆ ಮೂಲಭೂತವಾಗಿ ಕೆಲವು ಹೀಟರ್ ಮೂಲಕ ಸರಬರಾಜು ಮಾಡಲಾಗುತ್ತದೆ ಈ ರಾಸಾಯನಿಕ ಕ್ರಿಯೆಯು ನಡೆಯಬೇಕಾಗಿರುವುದರಿಂದ ಹೀಟರ್ ನಿರ್ದಿಷ್ಟ ವಸ್ತುವನ್ನು ಬಿಸಿಮಾಡುತ್ತದೆ ಮತ್ತು ನಂತರ ಅದು ಪ್ರತಿರೋಧಕ ಗುಣವನ್ನು ಬದಲಾಯಿಸಲು ಸಹಾಯ ಮಾಡುತ್ತದೆ ಆದ್ದರಿಂದ ಸಂವೇದಕವು ಅತ್ಯುತ್ತಮ ಪ್ರತಿಕ್ರಿಯೆಯನ್ನು ನೀಡುವ ನಿರ್ದಿಷ್ಟ ತಾಪಮಾನವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಅದು ಗರಿಷ್ಠ ತಾಪಮಾನವಾಗಿದೆ ಆದ್ದರಿಂದ ಸಂವೇದಕ ವಸ್ತುವಿನ ವಾಹಕತೆಯ ಏರಿಕೆ ಅಥವಾ ಕುಸಿತವನ್ನು ಅವಲಂಬಿಸಿ ವಸ್ತುವು ಅನಿಲಕ್ಕೆ ಒಡ್ಡಿಕೊಂಡಾಗ ಪ್ರತಿರೋಧ ಮೌಲ್ಯವು ಮೂಲಭೂತವಾಗಿ ಬದಲಾಗುತ್ತದೆ ಆದ್ದರಿಂದ ನಿರ್ದಿಷ್ಟ ವಸ್ತುವಿನ ಆಯ್ಕೆಯು ಗ್ರಹಿಸಲು ಗುರಿಯಾಗಿರುವ ಅನಿಲವನ್ನು ಅವಲಂಬಿಸಿ ಬಹಳ ಮುಖ್ಯವಾಗಿದೆ ಆದ್ದರಿಂದ n ಟೈಪ್ ಸಂವೇದಕಗಳಲ್ಲಿ ಮೂಲಭೂತವಾಗಿ ಪ್ರತಿರೋಧವು ಹೆಚ್ಚಾಗುತ್ತದೆ ಮತ್ತು p ಮಾದರಿ ಸಂವೇದಕಗಳಲ್ಲಿ ಪ್ರತಿರೋಧವು ಹೆಚ್ಚಾಗುತ್ತದೆ ಕ್ಷಮಿಸಿ n ಟೈಪ್ ಸಂವೇದಕಗಳಲ್ಲಿ ಪ್ರತಿರೋಧವು ಕಡಿಮೆಯಾಗುತ್ತದೆ ಮತ್ತು p ಟೈಪ್ ಸಂವೇದಕಗಳಲ್ಲಿ ನಿರ್ದಿಷ್ಟ ವಸ್ತುವು ಗುರಿ ಅನಿಲಕ್ಕೆ ಒಡ್ಡಿಕೊಂಡಾಗ ಬೇಸ್ಲೈನ್ ಪ್ರತಿರೋಧಕ್ಕೆ ಸಂಬಂಧಿಸಿದಂತೆ ಪ್ರತಿರೋಧವು ಹೆಚ್ಚಾಗುತ್ತದೆ ಆದ್ದರಿಂದ ಸೂಕ್ಷ್ಮತೆಯ ಅನಿಲ ಸಂವೇದಕ ಬದಲಾವಣೆಗಳ ವಿಭಿನ್ನ ಗುಣಲಕ್ಷಣಗಳಿವೆ ಅಂದರೆ ಇನ್ಪುಟ್ನಲ್ಲಿನ ಘಟಕ ಬದಲಾವಣೆಗೆ ಸಂಬಂಧಿಸಿದಂತೆ ಔಟ್ಪುಟ್ ಸಿಗ್ನಲ್ನಲ್ಲಿನ ಬದಲಾವಣೆಯಾಗಿದೆ ಇನ್ಪುಟ್ ಎಂದರೆ ಗುರಿ ಅನಿಲ ಸಾಂದ್ರತೆ ನೀವು ಗುರಿ ಅನಿಲ ಸಾಂದ್ರತೆಯ ಘಟಕದ ಸಾಂದ್ರತೆಯ ಬದಲಾವಣೆಯನ್ನು ಬದಲಾಯಿಸುತ್ತಿದ್ದರೆ ಔಟ್ಪುಟ್ ಸಿಗ್ನಲ್ನಲ್ಲಿ ಘಟಕ ಬದಲಾವಣೆ ಎಷ್ಟು ಅದಕ್ಕೆ ಸಂಬಂಧಿಸಿದಂತೆ ಸೆಲೆಕ್ಟಿವಿಟಿ ಎನ್ನುವುದು ವಿವಿಧ ಅನಿಲಗಳ ಮಿಶ್ರಣದಲ್ಲಿ ನಿರ್ದಿಷ್ಟ ಅನಿಲವನ್ನು ಕಂಡುಹಿಡಿಯುವ ಸಾಮರ್ಥ್ಯವಾಗಿದೆ ಸ್ಥಿರತೆಯ ಗುಣಲಕ್ಷಣವು ಮೂಲಭೂತವಾಗಿ ಪ್ಯಾರಾಮೀಟರ್ ಆಗಿದೆ ಇದು ಪ್ರತಿಕೂಲ ವಾತಾವರಣಕ್ಕೆ ಒಡ್ಡಿಕೊಂಡಾಗ ದೀರ್ಘಾವಧಿಯಲ್ಲಿ ಅನಿಲ ಸಂವೇದಕದ ಅನಿಲ ಸಂವೇದಕ ಆಸ್ತಿಯಲ್ಲಿ ದೃಢತೆಯನ್ನು ನಿರ್ಧರಿಸುತ್ತದೆ ಪ್ರತಿಕ್ರಿಯೆ ಸಮಯವು ಇತರ ಲಕ್ಷಣವಾಗಿದೆ ಇದು ಸಂವೇದಕವು ಅದನ್ನು ಸ್ಥಿರಗೊಳಿಸಲು ತೆಗೆದುಕೊಳ್ಳುವ ಸಮಯವನ್ನು ಮೂಲತಃ ಸೆರೆಹಿಡಿಯುತ್ತದೆ ಗುರಿ ಅನಿಲವನ್ನು ಕೆಲವು ಶೇಕಡಾವನ್ನು ತಲುಪಲು ಗುರಿ ಅನಿಲವನ್ನು ಸಂವೇದಿಸುವಾಗ ಕೆಲವು ಪೂರ್ವನಿರ್ಧರಿತ ಮಿತಿ ಪೂರ್ವ ಕಾನ್ಫಿಗರ್ ಮಾಡಿದ ಮೌಲ್ಯ 80 ಪ್ರತಿಶತ 90 ಪ್ರತಿಶತ ಅಥವಾ ಯಾವುದಾದರೂ ಆದ್ದರಿಂದ ಆ ಸ್ಥಿರ ಹಂತಕ್ಕೆ ಬರಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅದು ಪ್ರತಿಕ್ರಿಯೆ ಸಮಯ ರಿವರ್ಸಿಬಿಲಿಟಿ ಎಂದರೆ ಸಂವೇದಕ ಪ್ರತಿರೋಧವು ಅದಕ್ಕೆ ಹಿಂತಿರುಗಬಹುದೇ ಎಂಬುದು ಮೂಲ ಪ್ರತಿರೋಧ ಮೌಲ್ಯವಾಗಿದೆ ಗುರಿ ವಸ್ತುವನ್ನು ಗುರಿ ಅನಿಲಕ್ಕೆ ಒಡ್ಡಿಕೊಳ್ಳುವುದನ್ನು ನೀವು ನಿಲ್ಲಿಸಿದರೆ ಮತ್ತು ಪ್ರತಿಕ್ರಿಯೆ ಶೇಕಡಾವು ಪ್ಯಾರಾಮೀಟರ್ ಆಗಿದೆ ಇದು ಪ್ರತಿರೋಧದಲ್ಲಿ ಶೇಕಡಾವಾರು ಬದಲಾವಣೆಯನ್ನು ಕಂಪ್ಯೂಟಿಂಗ್ ಮಾಡುವ ಮೂಲಕ ಲೆಕ್ಕಹಾಕಲಾಗುತ್ತದೆ ಅದು ಒಡ್ಡಿಕೊಳ್ಳದಿದ್ದಾಗ ಪ್ರತಿರೋಧಕ್ಕೆ ಸಂಬಂಧಿಸಿದಂತೆ ಗುರಿ ಅನಿಲಕ್ಕೆ ಒಡ್ಡಿಕೊಂಡಾಗ ಹಾಗಾಗಿ ಈ ವಿಷಯವನ್ನು ಪದ್ಯಗಳನ್ನು ಬಹಿರಂಗಪಡಿಸದಿದ್ದಾಗ ಪ್ರತಿರೋಧವು ಪ್ರತಿಕ್ರಿಯೆ ಶೇಕಡ ಆದ್ದರಿಂದ ಅನಿಲ ಸಂವೇದಕಗಳು ವಿಭಿನ್ನ ಅಪ್ಲಿಕೇಶನ್ಗಳನ್ನು ಕಂಡುಕೊಳ್ಳುತ್ತವೆ ನಾನು ನಿಮಗೆ ಹೇಳುತ್ತಿರುವುದು ಗಾಳಿಯ ಗುಣಮಟ್ಟದ ಮೇಲ್ವಿಚಾರಣೆ ಅಂತೆಯೇ ಇದನ್ನು ಬಳಸಬಹುದು ಈ ಸಂವೇದಕಗಳು ವಿಷಕಾರಿ ಅನಿಲಗಳ ಸೋರಿಕೆ ಪತ್ತೆಗೆ ಬಳಸಬಹುದು LPG ಪೈಪ್ಗಳ ಸೋರಿಕೆ ಪತ್ತೆಯಾದರೆ ಮ್ಯಾನ್ಹೋಲ್ ಅಥವಾ ಒಳಚರಂಡಿ ಸಂಸ್ಕರಣಾ ಯೋಜನೆಗಳು ಗ್ಯಾಸ್ ಸೆನ್ಸರ್ಗಳನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ ಆಟೋಮೋಟಿವ್ ಎಕ್ಸಾಸ್ಟ್ಗಳು ವಿವಿಧ ರೀತಿಯ ಅನಿಲ ಸಂವೇದಕಗಳನ್ನು ಸಹ ಬಳಸುತ್ತವೆ ಆಲ್ಕೋಹಾಲ್ ಉಸಿರಾಟದ ಪರೀಕ್ಷೆಯು ಅನಿಲ ಸಂವೇದಕವನ್ನು ಸಹ ಬಳಸುತ್ತದೆ ಆದ್ದರಿಂದ ನಾನು ಈ ಸಂವೇದಕಗಳಲ್ಲಿ ಒಂದರ ಡೆಮೊವನ್ನು ನಿಮಗೆ ತೋರಿಸಲಿದ್ದೇನೆ ಅದರ ಆಧಾರದ ಮೇಲೆ ಅನಿಲ ಸಂವೇದಕವಾಗಿದೆ ಇದು ಬಾಷ್ಪಶೀಲ ಸಾವಯವ ಸಂಯುಕ್ತಗಳ ಉಪಸ್ಥಿತಿಯನ್ನು ಪತ್ತೆಹಚ್ಚಲು ಸಾಧ್ಯವಾಗುತ್ತದೆ ಆದ್ದರಿಂದ ಮೂಲಭೂತವಾಗಿ ಈ ರೀತಿಯ ಸಂವೇದಕಗಳಲ್ಲಿ ಅನಿಲ ಸಂವೇದಕಗಳು ಗ್ರಹಿಸಿದ ತಕ್ಷಣ ಈ ಅನಿಲಗಳು ಅವುಗಳ ಪ್ರತಿರೋಧಕ ಸಾಮರ್ಥ್ಯಗಳು ಮೂಲ ಪ್ರತಿರೋಧಕ್ಕೆ ಸಂಬಂಧಿಸಿದಂತೆ ಅವುಗಳ ಪ್ರತಿರೋಧಕ ಗುಣಲಕ್ಷಣಗಳು ಬದಲಾಗುತ್ತವೆ ಅಂದರೆ ಈ ಅನಿಲ ಸಂವೇದಕಗಳು ಗುರಿ ಅನಿಲವನ್ನು ಬಹಿರಂಗಪಡಿಸದಿದ್ದಾಗ ಪ್ರತಿರೋಧದ ಮೌಲ್ಯವು ಇದು ಆದ್ದರಿಂದ ಒಂದು ನಿರ್ದಿಷ್ಟ ಮಿತಿ ದಾಟಿದರೆ ಪ್ರತಿರೋಧವು ಬದಲಾದಂತೆ ಮೂಲಭೂತವಾಗಿ ಎಚ್ಚರಿಕೆಗಳು ಉತ್ಪತ್ತಿಯಾಗುತ್ತವೆ ಇದು ಗ್ಯಾಸ್ ಸೆನ್ಸಿಂಗ್ ಸಿಸ್ಟಮ್ನ ಒಟ್ಟಾರೆ ಬ್ಲಾಕ್ ರೇಖಾಚಿತ್ರವಾಗಿದೆ ನಾವು ಈ ಸಂವೇದಕ ಮಾಡ್ಯೂಲ್ ಅನ್ನು ಹೊಂದಿದ್ದೇವೆ ಇದು ನಿರ್ದಿಷ್ಟ ಗುರಿ ಅನಿಲಕ್ಕಾಗಿ ಈ ಸಂವೇದನಾ ವಸ್ತುವನ್ನು ಹೊಂದಿರುತ್ತದೆ ಆದ್ದರಿಂದ ಅನಿಲವು ಮೂಲತಃ ಈ ನಿರ್ದಿಷ್ಟ ಸಂವೇದಕ ಮಾಡ್ಯೂಲ್ ಮೂಲಕ ಹಾದುಹೋಗುತ್ತದೆ ಮತ್ತು ಆಯ್ಕೆಮಾಡಿದ ಅನಿಲದ ಸಾಂದ್ರತೆಯ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ನಿರೋಧಕ ಗುಣಲಕ್ಷಣಗಳನ್ನು ಬದಲಾಯಿಸುವ ರೀತಿಯಲ್ಲಿ ಈ ವಸ್ತುವನ್ನು ಆಯ್ಕೆ ಮಾಡಲಾಗುತ್ತದೆ ನಂತರ ನೀವು ಅನಲಾಗ್ ತಾಪಮಾನ ನಿಯಂತ್ರಕವನ್ನು ಹೊಂದಿದ್ದೀರಿ ಇದು ಮೂಲಭೂತವಾಗಿ ತಾಪಮಾನ ವ್ಯತ್ಯಾಸವನ್ನು ಮೇಲ್ವಿಚಾರಣೆ ಮಾಡುತ್ತದೆ ಅಥವಾ ನಿಯಂತ್ರಿಸುತ್ತದೆ ಏಕೆಂದರೆ ಅನಿಲವು ಅವುಗಳ ಮೂಲಕ ಹಾದುಹೋದಾಗ ಈ ವಸ್ತುಗಳ ರಾಸಾಯನಿಕ ಪ್ರಕ್ರಿಯೆಗಳನ್ನು ಪ್ರಾರಂಭಿಸಲು ನಾವು ಕೆಲವು ಹೀಟರ್ ಅನ್ನು ಹೊಂದಿರಬೇಕು ಎಂದು ನಾನು ನಿಮಗೆ ಹೇಳಿದೆ ಆದ್ದರಿಂದ ಈ ತಾಪಮಾನದ ನಿಯಂತ್ರಣವನ್ನು ಈ ನಿರ್ದಿಷ್ಟ ನಿಯಂತ್ರಕ ಅನಲಾಗ್ ತಾಪಮಾನ ನಿಯಂತ್ರಕದ ಮೂಲಕ ಮಾಡಲಾಗುತ್ತದೆ ನಂತರ ನೀವು ಕೆಲವು ರೀತಿಯ ಮೈಕ್ರೋ ಕಂಟ್ರೋಲರ್ ಅನ್ನು ಹೊಂದಿದ್ದೀರಿ ಇದು ಡೇಟಾವನ್ನು ಅನಲಾಗ್ ಅಥವಾ ಮೈಕ್ರೋ ಕಂಟ್ರೋಲರ್ಗೆ ಬರುವ ಡಿಜಿಟಲ್ ಡೇಟಾದ ಕೆಲವು ಪ್ರಕ್ರಿಯೆಗಳನ್ನು ಮಾಡಲು ಸಹಾಯ ಮಾಡುತ್ತದೆ ತದನಂತರ ಎಚ್ಚರಿಕೆಯನ್ನು ರಚಿಸಲು ಕೆಲವು ಬಜರ್ ಅಥವಾ ಯಾವುದಾದರೂ ರೀತಿಯ ಎಚ್ಚರಿಕೆಯನ್ನು ಬಳಸಬಹುದು ಆದ್ದರಿಂದ ಇದು ಆಕ್ಟಿವೇಟರ್ನಂತೆ ಇರುತ್ತದೆ ತದನಂತರ ನೀವು ಒಂದು ರೀತಿಯ PC ಯನ್ನು ಹೊಂದಿದ್ದೀರಿ ಇದು ಒಟ್ಟಾರೆ ಮೇಲ್ವಿಚಾರಣೆ ಮತ್ತು ಪ್ರಕ್ರಿಯೆಯಲ್ಲಿ ನಿಮಗೆ ಸಹಾಯ ಮಾಡುತ್ತದೆ ಅದು PC ಅಥವಾ ಲ್ಯಾಪ್ಟಾಪ್ ಅಥವಾ ಇನ್ನಾವುದೇ ಕಂಪ್ಯೂಟೇಶನಲ್ ಸಾಧನವಾಗಿರಬಹುದು ನಾವು ನಿಜವಾಗಿ ಇದೀಗ IIT ಖರಗ್ಪುರದ ಮೆಟೀರಿಯಲ್ ಸೈನ್ಸ್ ಸೆಂಟರ್ನ ಗ್ಯಾಸ್ ಸೆನ್ಸಿಂಗ್ ಸೌಲಭ್ಯ ಲ್ಯಾಬ್ನಲ್ಲಿದ್ದೇವೆ ಈ ನಿರ್ದಿಷ್ಟ ಪ್ರಯೋಗಾಲಯವನ್ನು ಪ್ರೊಫೆಸರ್ ಸುಭಾಶಿಶ್ ಬಸು ಮಜುಂದಾರ್ ಮುನ್ನಡೆಸುತ್ತಿದ್ದಾರೆ ಆದ್ದರಿಂದ ನನ್ನೊಂದಿಗೆ ಪ್ರೊಫೆಸರ್ ಬಸು ಮಜುಂದಾರ್ ಇದ್ದಾರೆ ಪ್ರೊಫೆಸರ್ ಮಜುಂದಾರ್ ಬಸು ಮಜುಂದಾರ್ ಅವರು ಈ ನಿರ್ದಿಷ್ಟ ಗ್ಯಾಸ್ ಸೆನ್ಸಿಂಗ್ ಸೌಲಭ್ಯ ಲ್ಯಾಬ್ನಲ್ಲಿ ಸೌಲಭ್ಯಗಳು ಯಾವುವು ಎಂದು ದಯವಿಟ್ಟು ನನಗೆ ತಿಳಿಸುವಿರಾ ವಾಸ್ತವವಾಗಿ ಲ್ಯಾಬ್ ಅನ್ನು ವಿವಿಧ ಅನಿಲ ಸಂವೇದಕ ವಸ್ತುಗಳನ್ನು ಪರೀಕ್ಷಿಸಲು ಅಭಿವೃದ್ಧಿಪಡಿಸಲಾಗಿದೆ ಆದ್ದರಿಂದ ಅನಿಲ ಸಂವೇದಕ ವಸ್ತುಗಳನ್ನು ಅದರ ಸರಂಧ್ರತೆ ಮತ್ತು ಅರೆವಾಹಕ ಗುಣಲಕ್ಷಣಗಳ ವಿಷಯದಲ್ಲಿ ಮೊದಲು ನಿರೂಪಿಸಲಾಗಿದೆ ಆದ್ದರಿಂದ ನೀವು ವಸ್ತುವನ್ನು ಸಿದ್ಧಪಡಿಸಿದ ನಂತರ ಅದನ್ನು ತಿಳಿದುಕೊಳ್ಳಲು ನೀವು ಅವುಗಳನ್ನು ನಿರೂಪಿಸಬೇಕಾಗುತ್ತದೆ ಗ್ಯಾಸ್ ಸೆನ್ಸಿಂಗ್ ಸಾಮರ್ಥ್ಯ ಎಂದರೇನು ಆದ್ದರಿಂದ ನಾವು ಸಂವೇದನಾ ಸೌಲಭ್ಯವನ್ನು ತಯಾರಿಸಿದ್ದೇವೆ ಅದನ್ನು ನಾವು ಡೈನಾಮಿಕ್ ಫ್ಲೋ ಗ್ಯಾಸ್ ಸೆನ್ಸಿಂಗ್ ಸೌಲಭ್ಯ ಎಂದು ಕರೆಯುತ್ತೇವೆ ಏಕೆಂದರೆ ಅನಿಲಗಳು ಹರಿಯುತ್ತವೆ ಆದ್ದರಿಂದ ನಾವು ಹೊರಗಿನಿಂದ ಸಂಗ್ರಹಿಸುವ ವಿವಿಧ ರೀತಿಯ ಅನಿಲದಿಂದ ಇದು ಪ್ರಾರಂಭವಾಗುತ್ತದೆ ಮತ್ತು ಕಲ್ಪನೆಯು ಗಾಳಿ ಗುಣಮಟ್ಟದ ಮಾನಿಟರಿಂಗ್ ಅನ್ನು ಉದಾಹರಣೆಗಳಲ್ಲಿ ಒಂದಾಗಿದೆ ಅಥವಾ ನೀವು ವಿವಿಧ ರೀತಿಯ ವಿಷಕಾರಿ ಅನಿಲಗಳನ್ನು ಸಹ ಗ್ರಹಿಸಬಹುದು ಆದ್ದರಿಂದ ಪ್ರಸ್ತುತ ನಮ್ಮ ಲ್ಯಾಬ್ ನೀವು ನೋಡಬಹುದಾದ ಜಲಜನಕದ ಸಂವೇದನಾ ಸೌಲಭ್ಯವನ್ನು ಮತ್ತು ಕಾರ್ಬನ್ ಮಾನಾಕ್ಸೈಡ್ ಮೀಥೇನ್ ನಂತರ NOx ನಂತಹ ವಿವಿಧ ವಿಷಕಾರಿ ಅನಿಲಗಳನ್ನು ಅಳೆಯಲು ಆಸಕ್ತಿ ಹೊಂದಿದೆ ಮತ್ತು ಇತ್ತೀಚೆಗೆ ನಾವು ಕೆಲಸ ಮಾಡಲು ಪ್ರಾರಂಭಿಸಿದ್ದೇವೆ ಇಂಗಾಲದ ಡೈಆಕ್ಸೈಡ್ ಉಸಿರಾಟದ ಸಂವೇದನಾ ಅಭಿವೃದ್ಧಿ ಉಸಿರಾಟದ ಸಂವೇದಕ ಅಭಿವೃದ್ಧಿ ಆದ್ದರಿಂದ ಇದು ವಿವಿಧ ಅನಿಲದಿಂದ ಪ್ರಾರಂಭವಾಗುತ್ತದೆ ಮತ್ತು ಅನಿಲವನ್ನು ಮಿಶ್ರಣ ಮಾಡಲು ನಿಮಗೆ ಅವಕಾಶವಿದೆ ಆದ್ದರಿಂದ ಅನಿಲಗಳು ರವಾನೆಯಾಗುತ್ತವೆ ಆದ್ದರಿಂದ ಇದು ಅನೇಕ ಪಟ್ಟು ಹೊಂದಿದೆ ಆದ್ದರಿಂದ ಸೆನ್ಸಿಂಗ್ ಚೇಂಬರ್ಗೆ ಯಾವ ಗ್ಯಾಸ್ ಚೇಂಬರ್ ಅನ್ನು ಸಂಪರ್ಕಿಸಬೇಕು ಎಂಬುದನ್ನು ನೀವು ಆಯ್ಕೆ ಮಾಡಬಹುದು ಆದ್ದರಿಂದ ನಾವು ಈ ಸ್ಥಳದಿಂದ ಲ್ಯಾಬ್ನ ಇನ್ನೊಂದು ಬದಿಗೆ ಹೋಗಬೇಕಾಗುತ್ತದೆ ಮತ್ತು ಆದ್ದರಿಂದ ಅನೇಕ ಪದರಗಳಿಂದ ಬರುವ ಅನಿಲಗಳು ನಾಲ್ಕು ವಿಭಿನ್ನ ರೇಖೆಗಳಾಗಿವೆ ಮತ್ತು ನಾವು ವಾಹಕ ಅನಿಲಕ್ಕಾಗಿ ಪ್ರತ್ಯೇಕವಾಗಿ ಬಳಸುತ್ತೇವೆ ಮತ್ತು ಹೆಚ್ಚಿನ ಸಂದರ್ಭಗಳಲ್ಲಿ ಕ್ಯಾರಿಯರ್ ಗ್ಯಾಸ್ ಇಲ್ಲಿದೆ ಇದು 20 ಪ್ರತಿಶತ ಆಮ್ಲಜನಕ ಮತ್ತು ವಿವಿಧ ಪರೀಕ್ಷಾ ಅನಿಲವನ್ನು ಹೊಂದಿದೆ ಆದ್ದರಿಂದ ಈ ಅನಿಲವು ಈ ಅನಿಲವನ್ನು ನಿಯಂತ್ರಿಸುತ್ತದೆ ಅವುಗಳನ್ನು ಈ ದ್ರವ್ಯರಾಶಿಯ ಹರಿವಿನ ನಿಯಂತ್ರಕದಿಂದ ನಿಯಂತ್ರಿಸಲಾಗುತ್ತದೆ ಮತ್ತು ಪ್ರಸ್ತುತ ಮೂರು ಮಾಸ್ ಫ್ಲೋ ನಿಯಂತ್ರಕಗಳಿವೆ ಮತ್ತು ನಾವು 1 ಅಥವಾ 2 ಅನ್ನು ಸೇರಿಸಬಹುದು ಮತ್ತು ಇದನ್ನು ಈ ನಿಯಂತ್ರಕದಿಂದ ನಿಯಂತ್ರಿಸಲಾಗುತ್ತದೆ ಆದ್ದರಿಂದ ಈ ಅನಿಲಗಳ ಹರಿವಿನ ಪ್ರಮಾಣವನ್ನು ನೀವು ಹಸ್ತಚಾಲಿತವಾಗಿ ಅಥವಾ ಸಾಫ್ಟ್ವೇರ್ ಮೂಲಕ ನಿಯಂತ್ರಿಸಬಹುದು ಮತ್ತು ಹೈಗ್ರೊಮೆಟ್ರಿ ಚೇಂಬರ್ ಮೂಲಕ ಈ ಹಿಂದೆ ಆದ್ದರಿಂದ ನೀವು ಈ ಅನಿಲದ ಆರ್ದ್ರತೆಯನ್ನು ಕಾಪಾಡಿಕೊಳ್ಳಲು ವಿವಿಧ ರೀತಿಯ ಪರಿಹಾರಗಳನ್ನು ಬಳಸುತ್ತೀರಿ ಆದ್ದರಿಂದ ನೀವು ಈ ಅನಿಲವನ್ನು ಶುಷ್ಕ ಸ್ಥಿತಿಯಲ್ಲಿ ಪರೀಕ್ಷಿಸಬಹುದು ಅಥವಾ ಅನಿಲ ಮತ್ತು ತೇವಾಂಶದ ಪರಿಣಾಮವನ್ನು ನೋಡಲು ನಿಮ್ಮ ಸ್ವಂತ ಆರ್ದ್ರತೆಯನ್ನು ನೀವು ಹಾಕಬಹುದು ಮತ್ತು ಇದು ಹಲವಾರು ಗೋಡೆಗಳ ಮೂಲಕ ಹರಿಯುತ್ತದೆ ಆದ್ದರಿಂದ ಇದು ಈ ರೀತಿಯ ರೇಖೆಯ ಮೂಲಕ ಹಾದುಹೋಗುತ್ತದೆ ಇದು ಸಂವೇದಕ ಚೇಂಬರ್ನ ಇನ್ಪುಟ್ ಲೈನ್ ಆಗಿದೆ ಆದ್ದರಿಂದ ನಾವು ನಮ್ಮ ಸಂವೇದನಾ ಅಂಶವನ್ನು ಈ ಕೊಠಡಿಯೊಳಗೆ ಇರಿಸಿದ್ದೇವೆ ಮತ್ತು ನಾನು ಅದನ್ನು ಮೊದಲ ಭಾಗದಿಂದ ತೆಗೆಯಬಹುದು ಮತ್ತು ಇಲ್ಲಿ ಒಂದು ಸಣ್ಣ ತಲಾಧಾರವಿದೆ ಎಂದು ನೀವು ನೋಡಬಹುದು ಮತ್ತು ಇದು ಎರಡು ತನಿಖೆಯೊಂದಿಗೆ ಸಂಪರ್ಕ ಹೊಂದಿದೆ ಮತ್ತು ನಂತರ ನಾವು ಅಭಿವೃದ್ಧಿಪಡಿಸಿದ ಸಂವೇದಕದ ಪ್ರಕಾರವನ್ನು ನಾನು ನಿಮಗೆ ತೋರಿಸುತ್ತೇನೆ ಮತ್ತು ಈ ಬೇಸ್ನ ಹಂತದಲ್ಲಿ ನಾವು ಥರ್ಮೋಕೂಲ್ ಅನ್ನು ಹೊಂದಿದ್ದೇವೆ ನಾವು ಸೆನ್ಸಿಂಗ್ ಚೇಂಬರ್ನ ತಾಪಮಾನವನ್ನು ನಿಖರವಾಗಿ ಮೇಲ್ವಿಚಾರಣೆ ಮಾಡಬಹುದು ಮತ್ತು ಈ ಅನಿಲಗಳ ಈ ದ್ರವ್ಯರಾಶಿಯ ಹರಿವಿನ ಪ್ರಮಾಣವನ್ನು ನಿಯಂತ್ರಿಸುವ ಮೂಲಕ ನಾವು ನಿಖರವಾಗಿ ನಿಯಂತ್ರಿಸಬಹುದು ಈ ಕೋಣೆಯೊಳಗೆ ಈ ಅನಿಲಗಳ PPM ಮಟ್ಟ ಏನಾಗಿರುತ್ತದೆ ಆದ್ದರಿಂದ ಇದು ಆರಂಭದಲ್ಲಿ ಬ್ಲಾಕ್ ಆಗಿದೆ ಆದರೂ ಈಗ ಕಾರ್ಯನಿರ್ವಹಿಸುತ್ತಿಲ್ಲ ಆದರೆ ನೀವು ಇದನ್ನು ಸರಿಪಡಿಸಿದರೆ ಅದು ಗ್ಯಾಸ್ ಪ್ರೂಫ್ ಚೇಂಬರ್ ಆಗಿದ್ದು ಕೆಳಭಾಗದಲ್ಲಿ ಹೀಟರ್ ಅನ್ನು ಅಳವಡಿಸಲಾಗಿದೆ ಆದ್ದರಿಂದ ನಾವು ತಾಪಮಾನವನ್ನು ನಿಖರವಾಗಿ ಬದಲಾಯಿಸಬಹುದು ಮತ್ತು ನಿಮ್ಮ ಸಂವೇದಕವು ಅಲ್ಲಿಯೇ ಇರುತ್ತದೆ ಮತ್ತು ಸಂವೇದಕದ ಮೇಲ್ಮೈಯಲ್ಲಿ ಎರಡು ತನಿಖೆ ಅವರು ಪ್ರತಿರೋಧ ಮೌಲ್ಯವನ್ನು ಈ ಅನಿಲ ಸಾಂದ್ರತೆಯ ಕಾರ್ಯವಾಗಿ ಅಥವಾ ತಾಪಮಾನದ ಕಾರ್ಯವಾಗಿ ತೆಗೆದುಕೊಳ್ಳುತ್ತಾರೆ ಆದ್ದರಿಂದ ತಾಪಮಾನ ನಿಯಂತ್ರಕವಿದೆ ಆದ್ದರಿಂದ ಒಂದು ರೀತಿಯ ಮಾಪನದಲ್ಲಿ ನಾನು ಸಂವೇದಕದ ತಾಪಮಾನವನ್ನು ಸ್ಥಿರವಾಗಿರಿಸಿಕೊಳ್ಳಬಹುದು ಆದ್ದರಿಂದ ನಾವು ಅದನ್ನು ಐಸೊಥರ್ಮಲ್ ಸ್ಥಿತಿ ಎಂದು ಕರೆಯುತ್ತೇವೆ ಮತ್ತು ನಂತರ ಅನಿಲ ಸಾಂದ್ರತೆಯನ್ನು ಬದಲಾಯಿಸುತ್ತೇವೆ ಆದ್ದರಿಂದ ಇದು ಮಾಪನದ ಒಂದು ಸೆಟ್ ಮತ್ತು ನಾವು ಸಂವೇದಕದ ಮೇಲ್ಮೈ ಪ್ರತಿರೋಧವನ್ನು ಅಳೆಯುತ್ತೇವೆ ಸಮಯದ ಕಾರ್ಯವಾಗಿ ಇದು ಒಂದು ರೀತಿಯ ಅಳತೆಯಾಗಿದೆ ಎರಡನೆಯ ವಿಧದ ಮಾಪನವು ನಿಮ್ಮ ಅನಿಲ ಸಾಂದ್ರತೆಯನ್ನು ಸ್ಥಿರವಾಗಿರಿಸುತ್ತದೆ ಮತ್ತು ತಾಪಮಾನವನ್ನು ಬದಲಾಯಿಸುತ್ತದೆ ಆದ್ದರಿಂದ ತಾಪಮಾನದ ಕಾರ್ಯವಾಗಿ ನೀವು ಅದೇ ಪ್ರತಿರೋಧದ ಅಸ್ಥಿರ ಸೆಟ್ ಅನ್ನು ಅಳೆಯಬಹುದು ಮತ್ತು ನೀವು ಈ ವ್ಯವಸ್ಥೆಯನ್ನು ಸಂಕೀರ್ಣಗೊಳಿಸಲು ಬಯಸಿದರೆ ನೀವು ಅದರಲ್ಲಿ ಆರ್ದ್ರತೆಯನ್ನು ಸೇರಿಸಬಹುದು ಆದ್ದರಿಂದ ಆರ್ದ್ರತೆಯ ಮಟ್ಟದಲ್ಲಿ ಈ ಗ್ಯಾಸ್ ಸೆನ್ಸಿಂಗ್ ಅನ್ನು ಹೇಗೆ ನಿರ್ವಹಿಸಲಾಗುತ್ತಿದೆ ಎಂದು ನೀವು ತಿಳಿದುಕೊಳ್ಳಲು ಬಯಸುತ್ತೀರಿ ಆದ್ದರಿಂದ ಈ ಪ್ರತಿಯೊಂದು ಮಾದರಿಗಳಿಗೆ ಈ ಮೂರು ಅಳತೆಗಳನ್ನು ಮಾಡಲಾಗುತ್ತದೆ ಮತ್ತು ಅದರ ಮೇಲೆ ನೀವು ಈಗ ನಿಮ್ಮ ಮಾದರಿಗಳನ್ನು ಮಾರ್ಪಡಿಸಬಹುದು ಉದಾಹರಣೆಗೆ ನೀವು ಸತು ಆಕ್ಸೈಡ್ನೊಂದಿಗೆ ಪ್ರಾರಂಭಿಸಿ ನಂತರ ನೀವು ಅದರಲ್ಲಿ ಇಂಡಿಯಮ್ ಅನ್ನು ಸೇರಿಸಬಹುದು ಆದ್ದರಿಂದ ಈ ವಸ್ತುವಿನೊಳಗೆ ಯಾವ ರೀತಿಯ ಖಾಲಿ ಹುದ್ದೆಗಳಿವೆ ಮತ್ತು ಸರಂಧ್ರತೆಯಿಂದ ಅಥವಾ ದೋಷದ ಸಾಂದ್ರತೆಯಿಂದ ಅನಿಲ ಸಂವೇದನೆಯು ಹೇಗೆ ಬದಲಾಗುತ್ತದೆ ಎಂಬುದನ್ನು ನೋಡಿ ಆದ್ದರಿಂದ ತಾಪಮಾನದ ಕಾರ್ಯವಾಗಿ ಏಕಾಗ್ರತೆಯ ಕಾರ್ಯವಾಗಿ ಅಥವಾ ತೇವಾಂಶದ ತಾಪಮಾನವಾಗಿ ನೀವು ಈ ಪ್ರತಿರೋಧದ ಕ್ಷಣಿಕ ಮೌಲ್ಯವನ್ನು ಒಮ್ಮೆ ಪಡೆಯುತ್ತೀರಿ ನಂತರ ನೀವು ವ್ಯಾಪಕವಾದ ಡೇಟಾವನ್ನು ಹೊಂದಿದ್ದೀರಿ ಮತ್ತು ನಾವು ಪ್ರತಿರೋಧದ ಕ್ಷಣಿಕತೆಯ ಬಹಳಷ್ಟು ಡೇಟಾ ವಿಶ್ಲೇಷಣೆಯನ್ನು ಮಾಡುತ್ತೇವೆ ಮತ್ತು ಅಂತಹ ಮಾಪನಕ್ಕಾಗಿ ನಾವು ಉಪಕರಣಗಳನ್ನು ಮೀಸಲಿಟ್ಟಿದ್ದೇವೆ ಮತ್ತು ನಾವು ಎಲೆಕ್ಟ್ರೋಮೀಟರ್ನೊಂದಿಗೆ ಮಾಡುವ ಮೂಲ ಮಾಪನವನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಇಲ್ಲಿ ಎರಡು ಎಲೆಕ್ಟ್ರೋಮೀಟರ್ ಅನ್ನು ಹೊಂದಿದ್ದೇವೆ ಒಂದು ಮೂಲ ಅಳತೆ ಘಟಕ ಮತ್ತು ಇನ್ನೊಂದು ಅತಿ ಹೆಚ್ಚು ಪ್ರತಿರೋಧಕ ಮಾಪನ ಮಾದರಿಯ ಎಲೆಕ್ಟ್ರೋಮೀಟರ್ ಆಗಿದೆ ಆದ್ದರಿಂದ ಸಾಮಾನ್ಯವಾಗಿ ನಾವು ಈ ಎಲೆಕ್ಟ್ರೋಮೀಟರ್ ಅನ್ನು ಅಸ್ಥಿರವನ್ನು ಅಳೆಯಲು ಬಳಸುತ್ತೇವೆ ಅದು ನಾವು ಅಳೆಯುವ ಮೂಲ ಡೇಟಾವಾಗಿದೆ ಆದ್ದರಿಂದ ಇವೆಲ್ಲವೂ ಡಿಸಿ ಅಳತೆಗಳಾಗಿವೆ ಆದ್ದರಿಂದ ನಾವು ಎಸಿ ಅಳತೆಗಳಿಗೆ ಹೋಗಲು ಸಾಮರ್ಥ್ಯವನ್ನು ಹೊಂದಿದ್ದೇವೆ ಆದ್ದರಿಂದ ಈ ಪ್ರತಿರೋಧ ವಿಶ್ಲೇಷಕದ ಮೂಲಕ ನಾವು ಪ್ರತಿರೋಧ ಸ್ಪೆಕ್ಟ್ರೋಸ್ಕೋಪಿಯನ್ನು ಮಾಡಬಹುದು ಮತ್ತು ಅದು ನಮಗೆ ಹೇಳುತ್ತದೆ ಎರಡರ ನಡುವಿನ ವ್ಯತ್ಯಾಸವೇನು DC ಮಾಪನ ಮತ್ತು AC ಮಾಪನ ಮತ್ತು ನಾವು ನಮ್ಮ ಡೇಟಾವನ್ನು ಸಂಪೂರ್ಣವಾಗಿ ವಿಶ್ಲೇಷಿಸಬಹುದು ಏಕೆಂದರೆ ಕೆಲವೊಮ್ಮೆ ನಾವು ಸಮಯ ವಲಯದಲ್ಲಿ ಡೇಟಾವನ್ನು ಬಳಸುತ್ತೇವೆ ಅಥವಾ ಕೆಲವೊಮ್ಮೆ ನಾವು ಆವರ್ತನ ವಲಯದಲ್ಲಿ ಡೇಟಾವನ್ನು ಬಳಸುತ್ತೇವೆ ಆದ್ದರಿಂದ ಕೇವಲ ಫೋರಿಯರ್ ರೂಪಾಂತರದಿಂದ ಆದ್ದರಿಂದ ಈ ಅನಿಲ ಸಂವೇದನಾ ವಸ್ತುವನ್ನು ಅರ್ಥಮಾಡಿಕೊಳ್ಳಲು ಇದು ನಮಗೆ ಸಾಕಷ್ಟು ನಮ್ಯತೆಯನ್ನು ನೀಡುತ್ತದೆ ಮತ್ತು ನಾವು ಯೋಚಿಸಬಹುದಾದ ವಿಶಿಷ್ಟ ಗ್ರಾಫ್ಗಳ ಕೆಲವು ಗ್ರಾಫ್ಗಳನ್ನು ನಾನು ನಿಮಗೆ ತೋರಿಸುತ್ತೇನೆ ಆದ್ದರಿಂದ ಈ ಭಾಗವು ಸಾಕಷ್ಟು ಉಪಯುಕ್ತವಾಗಿದೆ ಈ ಪ್ರತಿರೋಧ ಮಾಪನ ಮತ್ತು ಈ ಅಸ್ಥಿರ ಮಾಪನ ಎರಡೂ ಮತ್ತು ನಾವು ಇನ್ನೊಂದು ನೆಟ್ವರ್ಕ್ ವಿಶ್ಲೇಷಕವನ್ನು ಹೊಂದಿದ್ದೇವೆ ಇದನ್ನು ಮೂಲತಃ ನಾವು ಶಬ್ದ ಸ್ಪೆಕ್ಟ್ರೋಸ್ಕೋಪಿಗಾಗಿ ಬಳಸುತ್ತೇವೆ ಏಕೆಂದರೆ ಕೆಲವೊಮ್ಮೆ ಪ್ರತಿರೋಧದೊಳಗಿನ ಶಬ್ದವು ಅಸ್ಥಿರವಾಗಿದ್ದು ಅದು ಹೆಚ್ಚಿನ ಮಾಹಿತಿಯನ್ನು ನೀಡುತ್ತದೆ ಇದನ್ನು ಆಗಾಗ್ಗೆ ಬಳಸಲಾಗುವುದಿಲ್ಲ ಆದರೆ ಸಂಬಂಧಿಸಿದ ಅನಿಲಗಳ ಪ್ರಕಾರಗಳ ತಿಳುವಳಿಕೆಯಂತೆ ಇದು ಬಹಳ ಅಸಾಧಾರಣವಾದ ಉತ್ತಮ ಗುಣಮಟ್ಟದ ಡೇಟಾವನ್ನು ನೀಡುತ್ತದೆ ಏಕೆಂದರೆ ಮೂಲಭೂತವಾಗಿ ನೀವು ಪ್ರತಿರೋಧವನ್ನು ಸಮಯದ ವಿರುದ್ಧ ಅಳತೆ ಮಾಡಿದಾಗ ಡೇಟಾವು ಹೆಚ್ಚು ಅಥವಾ ಕಡಿಮೆ ಏಕತಾನತೆಯಿಂದ ಕೂಡಿರುತ್ತದೆ ನೀವು ಅನಿಲವನ್ನು ಹಾದುಹೋದಾಗ ಪ್ರತಿರೋಧವು ಬದಲಾಗುತ್ತದೆ ಮತ್ತು ಅನಿಲದ ಸಾಂದ್ರತೆಯನ್ನು ಅವಲಂಬಿಸಿ ಪ್ರತಿರೋಧವು ಹೆಚ್ಚು ಬದಲಾಗುತ್ತದೆ ಆದ್ದರಿಂದ ಈ ಅಸ್ಥಿರ ಡೇಟಾದಿಂದ ನೀವು ಪ್ರತಿಕ್ರಿಯೆ ಶೇಕಡಾವನ್ನು ಲೆಕ್ಕ ಹಾಕಬಹುದು ಗಾಳಿಯಲ್ಲಿ ಈ ಬದಲಾವಣೆಯ ಪ್ರತಿರೋಧ ಮತ್ತು ಅನಿಲದಲ್ಲಿನ ಪ್ರತಿರೋಧ ಎಷ್ಟು ಆದ್ದರಿಂದ ಇದು R a ಮೈನಸ್ R g ಬೈ R a ಆಗಿದೆ ಆದ್ದರಿಂದ ನೀವು ಪ್ರತಿಕ್ರಿಯೆಯ ಶೇಕಡಾವನ್ನು ಲೆಕ್ಕ ಹಾಕಬಹುದು SDM ನಿರ್ದಿಷ್ಟತೆಯ ಪ್ರಕಾರ ಸಾಮಾನ್ಯವಾಗಿ ಈ ರೀತಿಯ ದೋಷಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅನಿಲದ ಪ್ರತಿ ಸಾಂದ್ರತೆಯಲ್ಲಿ ಈ ಪ್ರತಿರೋಧದ 90 ಪ್ರತಿಶತದಷ್ಟು ಕುಸಿತವು ನಿಮ್ಮ ಪ್ರತಿಕ್ರಿಯೆಯ ಸಮಯವಾಗಿದೆ ಅಂತೆಯೇ ಈ ಪ್ರತಿರೋಧದಿಂದ ಬೇಸ್ ಪ್ರತಿರೋಧಕ್ಕೆ ಹಿಂತಿರುಗಿದಾಗ ಅದು ನಿಮ್ಮ ಚೇತರಿಕೆಯ ಸಮಯವಾಗಿರುತ್ತದೆ ಆದ್ದರಿಂದ ಇದು ನಾವು ಪಡೆಯುವ ಯಾವುದೇ ಮೂಲ ಡೇಟಾ ಅಂದರೆ ಪ್ರತಿಕ್ರಿಯೆ ಸಮಯ ಮತ್ತು ಪ್ರತಿಕ್ರಿಯೆ ಶೇಕಡಾ ಆದ್ದರಿಂದ ನೀವು ತಾಪಮಾನದ ಕಾರ್ಯವನ್ನು ಮಾಡಿದಾಗ ಎಲ್ಲಾ ತಾಪಮಾನದಲ್ಲಿ ಅದು ಒಂದೇ ರೀತಿಯ ಪ್ರತಿಕ್ರಿಯೆಯ ಶೇಕಡಾವಾರು ಎಂದು ನೀವು ನೋಡಬಹುದು ಆದ್ದರಿಂದ ನೀವು ಬಳಸುತ್ತಿರುವ ಅನಿಲದ ಸಾಂದ್ರತೆ ಮತ್ತು ಸಂವೇದನಾ ವಸ್ತುವಿನ ತಾಪಮಾನ ಕಾರ್ಯಾಚರಣೆಯ ತಾಪಮಾನವನ್ನು ಅವಲಂಬಿಸಿ ನೀವು ಈ ರೀತಿಯ ಬೆಲ್ ಆಕಾರದ ಕರ್ವ್ ಅನ್ನು ಹೊಂದಿದ್ದೀರಿ ಮತ್ತು ಇದು ನಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತದೆ ಆದ್ದರಿಂದ ನಾವು ಅದನ್ನು ಉತ್ತಮವಾಗಿ ವಿವರಿಸಬಹುದು ಎಂದು ನಾನು ಭಾವಿಸುತ್ತೇನೆ ಆದರೆ ಇದು ಸಮಯ ತೆಗೆದುಕೊಳ್ಳುವ ಪ್ರಕ್ರಿಯೆಯಾಗಿದೆ ಆದ್ದರಿಂದ ಈ ಮೂಲಭೂತ ಲಕ್ಷಣಗಳನ್ನು ಅರ್ಥಮಾಡಿಕೊಳ್ಳಲು ನಾವು ಬಹಳಷ್ಟು ವಿಷಯಗಳನ್ನು ಕಲಿಯಬೇಕಾಗಿದೆ ಆದರೆ ಒಮ್ಮೆ ನೀವು ಈ ರೀತಿಯ ಡೇಟಾವನ್ನು ಪಡೆದರೆ ನೀವು ತಿಳಿದುಕೊಳ್ಳಲು ಆಸಕ್ತಿದಾಯಕವಾಗಿದೆ ಮಾದರಿಯ ರೂಪವಿಜ್ಞಾನವು ಈ ರೀತಿಯ ಡೇಟಾದ ಮೇಲೆ ಅಪಾರ ಪ್ರಭಾವ ಬೀರುತ್ತದೆ ಇದು ಒಂದು ಉತ್ತಮ ಭಾಗವಾಗಿದೆ ಏಕೆಂದರೆ ನೀವು ಒಂದರಿಂದ ಒಂದನ್ನು ಮಾಡಬಹುದು ರಚನೆ ಮತ್ತು ಆಸ್ತಿ ಸಂಬಂಧಗಳು ನೀವು ತೋರಿಸುವ ಈ ನಿರ್ದಿಷ್ಟ ಪೋಸ್ಟರ್ ನಿಮ್ಮ ಬಳಿ ಪೌಡರ್ ಇದೆ ಎಂದು ತೋರಿಸಲಾಗುತ್ತಿದೆ ನೀವು ಅದರಿಂದ ಒಂದು ಪುಲ್ಲೆಟ್ ಅನ್ನು ಎರಡು ಎಲೆಕ್ಟ್ರೋಡ್ ಮಾಡಿ ನಂತರ ಈ ಪ್ರತಿರೋಧವನ್ನು ಅಳೆಯಿರಿ ಮತ್ತು ನಿಮ್ಮ ಮಾದರಿ ಕಾನ್ಫಿಗರೇಶನ್ ಅನ್ನು ಇಲ್ಲಿಂದ ನ್ಯಾನೊಟ್ಯೂಬ್ ರೀತಿಯ ವಸ್ತು ಅಥವಾ ಮೂಲಭೂತ ತೆಳುವಾದ ಫಿಲ್ಮ್ ಅಥವಾ ಎಂಬೆಡೆಡ್ ನ್ಯಾನೊಸ್ಟ್ರಕ್ಚರ್ ಅಥವಾ ದಪ್ಪವಾದ ಟೊಳ್ಳಾದ ಫ್ರೇಮ್ ನ್ಯಾನೊಸ್ಟ್ರಕ್ಚರ್ಗೆ ಬದಲಾಯಿಸಿ ಇವೆಲ್ಲವನ್ನೂ ಕ್ರಮಬದ್ಧವಾಗಿ ಚಿತ್ರಿಸಲಾಗಿದೆ ಮತ್ತು ಮೇಲಿನ ಸೂಕ್ಷ್ಮ ರಚನೆಯಲ್ಲಿ ನೀವು ಒಂದರಿಂದ ಒಂದು ಪರಸ್ಪರ ಸಂಬಂಧವನ್ನು ಪಡೆಯಬಹುದು ಸರಂಧ್ರತೆಯನ್ನು ಹೊಂದಿರುವ ಈ ರೀತಿಯ ಪುಡಿಯು ಪ್ಯಾಲೆಟ್ನಂತೆಯೇ ಇರುವುದನ್ನು ನೀವು ನೋಡುತ್ತೀರಿ ಟ್ಯೂಬ್ ನಿಖರವಾಗಿ ಟೊಳ್ಳಾದ ಟ್ಯೂಬ್ ಅನ್ನು ರೂಪಿಸುತ್ತದೆ ಮತ್ತು ಇದ್ದಕ್ಕಿದ್ದಂತೆ ಅನಿಲವು ಹೊರಗೆ ಹೀರಲ್ಪಡುತ್ತದೆ ಆದ್ದರಿಂದ ಪ್ರತಿಕ್ರಿಯೆಯ ಶೇಕಡಾವಾರು ಇಲ್ಲಿ ತುಂಬಾ ಅದ್ಭುತವಾಗಿದೆ ಅಂತೆಯೇ ನೀವು ನ್ಯಾನೊ ರಾಡ್ ತೆಳುವಾದ ಫಿಲ್ಮ್ ಅನ್ನು ಹೊಂದಿದ್ದೀರಿ ಇದು ಆಸಕ್ತಿದಾಯಕ ಎಂಬೆಡೆಡ್ ನ್ಯಾನೊ ಡ್ಯುಯೊ ರಚನೆಯಾಗಿದೆ ಈಗಾಗಲೇ ಬೇಸ್ ಕೆಲವು ರೀತಿಯ ಸರಂಧ್ರ ವಸ್ತುವಾಗಿದೆ ಮತ್ತು ನಾವು ಈ ರೀತಿಯ ಟ್ಯೂಬ್ಗಳನ್ನು ಒಳಗೆ ಪ್ಯಾಕ್ ಮಾಡಿ ಮತ್ತು ಇಲ್ಲಿ ಒಂದು ಎಲೆಕ್ಟ್ರೋಡ್ ಮತ್ತು ಇಲ್ಲಿ ಒಂದು ಎಲೆಕ್ಟ್ರೋಡ್ ಅನ್ನು ಇರಿಸಿದ್ದೇವೆ ಆದ್ದರಿಂದ ಆ ಸಂದರ್ಭದಲ್ಲಿ ನಾವು ಬಳಸುತ್ತಿರುವ ಸಮಾನಾಂತರ ರೀತಿಯ ಪ್ಲೇಟ್ ಕಾನ್ಫಿಗರೇಶನ್ ಕೆಲವೊಮ್ಮೆ ನಾವು ಠೇವಣಿ ಇಡುವ ಮೇಲ್ಮೈ ಪ್ರಕಾರವನ್ನು ಪಡೆಯುತ್ತೇವೆ ಆದ್ದರಿಂದ ಒಮ್ಮೆ ನೀವು ಒಂದೇ ವಸ್ತು ಅದೇ ಅನಿಲ ಸಾಂದ್ರತೆ ಅದೇ ಆರ್ದ್ರತೆ ಅದೇ ತಾಪಮಾನವನ್ನು ರಚಿಸುವ ಈ ರೀತಿಯ ನ್ಯಾನೊವನ್ನು ಮಾಡಿದರೆ ಆದರೆ ನೀವು ನಾಟಕೀಯವಾಗಿ ಸುಧಾರಿತ ಅನಿಲ ಸಂವೇದನಾ ಕಾರ್ಯಕ್ಷಮತೆಯನ್ನು ಪಡೆಯುತ್ತೀರಿ ಆದ್ದರಿಂದ ಈ ರೀತಿಯ ಡೈನಾಮಿಕ್ ವಿಶ್ಲೇಷಣೆಯ ಸಂಪೂರ್ಣ ಕಲ್ಪನೆಯು ನಿರ್ದಿಷ್ಟ ಉದ್ದೇಶಕ್ಕಾಗಿ ನಿಮ್ಮ ವಸ್ತುವಿನ ನಿಮ್ಮ ವಸ್ತು ಮಾರ್ಪಾಡನ್ನು ಅರ್ಥಮಾಡಿಕೊಳ್ಳುವುದು ಅದನ್ನು ಆಯ್ದುಕೊಳ್ಳುವ ಸಲುವಾಗಿ ನಾವು ಇನ್ನೊಂದು ರೀತಿಯ ವಸ್ತುವನ್ನು ತಯಾರಿಸುತ್ತೇವೆ ಅದು ಏನೂ ಅಲ್ಲ ಆದರೆ ಮೆಟೀರಿಯಲ್ ಎಂಜಿನಿಯರಿಂಗ್ ಅದೇ ಸತು ಆಕ್ಸೈಡ್ ಇದು ಎಲ್ಲಾ ಅನಿಲಗಳನ್ನು ಗ್ರಹಿಸಬಹುದು ಅಥವಾ ಹಠಾತ್ ಮಾರ್ಪಾಡು ಮೂಲಕ ನಾನು ಅದನ್ನು ಮಾಡಬಹುದು NOx ಗೆ ಆಯ್ದ ಹೈಡ್ರೋಜನ್ ಆಯ್ಕೆ ಆದ್ದರಿಂದ ಇದು ಈ ಪ್ರಯೋಗಾಲಯದಲ್ಲಿ ನಾವು ಮಾಡುವ ಪ್ರಚಂಡ ವಸ್ತುಗಳ ಎಂಜಿನಿಯರಿಂಗ್ ಆಗಿದೆ ಮತ್ತು ನಾವು ಆಯ್ದ ಸಂವೇದಕವನ್ನು ಪಡೆಯುತ್ತೇವೆ ಆದ್ದರಿಂದ ಒಮ್ಮೆ ನಾವು ಆಯ್ದ ಸಂವೇದಕವನ್ನು ಪಡೆದ ನಂತರ ನಮ್ಮ ಎಂ ಟೆಕ್ ವಿದ್ಯಾರ್ಥಿಗಳು ಅಭಿವೃದ್ಧಿಪಡಿಸಿದ ಸ್ಥಳೀಯ ಸಂವೇದನಾ ಅಂಶದ ರೂಪದಲ್ಲಿ ಆಯ್ದ ಸಂವೇದಕವನ್ನು ಪ್ಯಾಕ್ ಮಾಡುವ ಆಲೋಚನೆಯಿದೆ ಆದ್ದರಿಂದ ಈ ರೀತಿಯ ಸಂವೇದನಾ ಅಂಶ ಮತ್ತು ನಂತರ ಪ್ರತ್ಯೇಕವಾಗಿ ನಾವು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಮಾಡ್ಯೂಲ್ ಅನ್ನು ವ್ಯಾಖ್ಯಾನಿಸಬೇಕಾಗುತ್ತದೆ ಇದರಿಂದಾಗಿ ಇದನ್ನು ಸರ್ಕ್ಯೂಟ್ ಮಾಡ್ಯೂಲ್ನೊಂದಿಗೆ ಸಂಪರ್ಕಿಸಬಹುದು ಮತ್ತು ಈ ಎಲ್ಲಾ ಉಪಕರಣಗಳು ಏನು ಮಾಡುತ್ತಿವೆ ವಾಸ್ತವವಾಗಿ ಇದು ಪೋರ್ಟಬಲ್ ಸಂವೇದಕಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ನೀವು ಈ ಸಂವೇದಕ ಮಾಡ್ಯೂಲ್ ಅನ್ನು ಸಾಗಿಸಬಹುದು ಆದ್ದರಿಂದ ನಮ್ಮ ಕೆಲಸವು ಹೆಚ್ಚಾಗಿ ವಸ್ತುಗಳನ್ನು ಕುಶಲತೆಯಿಂದ ಅವುಗಳ ಸಂವೇದನಾ ಗುಣಲಕ್ಷಣಗಳನ್ನು ಪರಿಶೀಲಿಸುವುದು ಆದರೆ ಯಾರಾದರೂ ಈ ಸಂವೇದಕವನ್ನು ಮೂಲಮಾದರಿ ಮಾಡಲು ಸಹ ಮಾಡಬೇಕು ಇದರಿಂದ ನಾವು ಅದನ್ನು ಹೊರಗೆ ತೆಗೆದುಕೊಂಡು ಹೋಗಬಹುದು ಅದನ್ನು ಎಲ್ಲೋ ಸ್ಥಗಿತಗೊಳಿಸಬಹುದು ಆದ್ದರಿಂದ ಕೆಲವು ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ ಆದ್ದರಿಂದ ಇದು ಸಾಕಷ್ಟು ಮೂಲವಾಗಿದೆ ಆದರೆ ಈ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ ಮತ್ತು ನೀವು ಅದನ್ನು ನಿಮ್ಮ ಗೋಡೆಯ ಮೇಲೆ ಸ್ಥಗಿತಗೊಳಿಸಬಹುದು ಮತ್ತು ನಂತರ ನೀವು ಗೋಡೆಯಲ್ಲಿ ಕೋಣೆಯ ಸುಗಂಧವನ್ನು ಹಾಕುತ್ತೀರಿ ಮತ್ತು ತಾತ್ವಿಕವಾಗಿ ಅದು ಗುಣಲಕ್ಷಣಗಳನ್ನು ಮಾಡುತ್ತದೆ ಅಂದರೆ ನಾವು ಸೆನ್ಸಿಂಗ್ ಮಾಡುತ್ತೇವೆ ಈಗ ಈ ರೀತಿಯ ಡೈನಾಮಿಕ್ ಮಾಪನದ ಒಂದು ಪ್ರಮುಖ ಅಂಶವೆಂದರೆ ನೈಜ ಪರಿಸರದಲ್ಲಿ ಈ ಹರಿವು ಇರುವುದಿಲ್ಲ ಆದ್ದರಿಂದ ನಾವು ಪಡೆಯುತ್ತಿರುವ ಹರಿವು 20 SCCM ಅಥವಾ 100 SCCM ಅಥವಾ 500 SCCM ಎಂದು ಹೇಳಬಹುದು ಆದ್ದರಿಂದ ನಿಮ್ಮ ಸಂವೇದನಾ ಮೇಲ್ಮೈಗೆ ನೀವು ಸಾಕಷ್ಟು ಆಮ್ಲಜನಕವನ್ನು ಸೆಳೆಯುತ್ತಿದ್ದೀರಿ ಮತ್ತು ಅನಿಲಗಳು ಗ್ರಹಿಸಿದಾಗ ಸಂವೇದನಾ ಉತ್ಪನ್ನವು ಅಭಿವೃದ್ಧಿಗೊಳ್ಳುತ್ತದೆ ಮತ್ತು ನೀವು ಹೊರಬರಲು ಚಾಲನೆ ಮಾಡುತ್ತಿದ್ದೀರಿ ಆದ್ದರಿಂದ ಈ ಮಾಪನದಿಂದ ನೀವು ಬಹಳ ವಿಶಿಷ್ಟವಾದ ಪ್ರತಿಕ್ರಿಯೆ ಮತ್ತು ಚೇತರಿಕೆಯ ಕಥಾವಸ್ತುವನ್ನು ಪಡೆಯುತ್ತೀರಿ ಆದರೆ ನಿಮ್ಮ ನಿಜವಾದ ಸಂವೇದಕವು ಎಲ್ಲೋ ಸ್ಥಗಿತಗೊಂಡಾಗ ಯಾವುದೇ ಹರಿವು ಇರುವುದಿಲ್ಲ ಆದ್ದರಿಂದ ನಾವು ಸಾಧನವನ್ನು ಹೊಂದಿದ್ದೇವೆ ಒಂದು ಸ್ಥಿರ ಚೇಂಬರ್ ಅನ್ನು ಹೊಂದಿದ್ದೇವೆ ನೀವು ಸಂವೇದಕವನ್ನು ಹಾಕುವ ಸ್ಥಿರ ಚೇಂಬರ್ ಸ್ವಲ್ಪ ಅನಿಲವನ್ನು ಹಾಕುತ್ತದೆ ಮತ್ತು ಅದನ್ನು ಗ್ರಹಿಸಲು ಅನುವು ಮಾಡಿಕೊಡುತ್ತದೆ ಮತ್ತು ನಂತರ ಅದು ಸ್ವಯಂಚಾಲಿತವಾಗಿ ಚೇತರಿಸಿಕೊಳ್ಳುತ್ತದೆ ಆದ್ದರಿಂದ ನಾವು ಈ ವಿಷಯವನ್ನು ಚೆನ್ನಾಗಿ ಅರ್ಥಮಾಡಿಕೊಂಡಾಗ ಮತ್ತು ನೀವು ಏನು ಹೇಳುತ್ತಿದ್ದೀರೋ ಅದನ್ನು ನಾವು ತೆಗೆದುಕೊಂಡೆವು ಆದ್ದರಿಂದ ಹೆಚ್ಚಿನ ಉಪಕರಣಗಳು ಇತ್ಯಾದಿ ಎಲ್ಲವನ್ನೂ ರವಾನಿಸಲಾಗಿದೆ ಮತ್ತು ನಮ್ಮದೇ ಆದ ಮೈಕ್ರೋ ಕಂಟ್ರೋಲರ್ ಅತ್ಯುತ್ತಮ ಸರ್ಕ್ಯೂಟ್ರಿಯನ್ನು ನಾವು ಹೊಂದಿದ್ದೇವೆ ಮತ್ತು ಇದನ್ನು ದೂರದಿಂದಲೇ ಗ್ರಹಿಸಲಾಗಿದೆ ಆದ್ದರಿಂದ ಈ ರೀತಿಯ ಎಲ್ಲಾ ತೊಡಕುಗಳು ಬಂದವು ಮತ್ತು ಈ ರೀತಿಯ ಪ್ರಾಯೋಗಿಕ ಸಮಸ್ಯೆಯನ್ನು ಪರಿಹರಿಸಲು ನಮ್ಮ ಜ್ಞಾನವನ್ನು ಮೀರಿದೆ ಆದ್ದರಿಂದ ನಾವು ವಿಭಿನ್ನ ಅಧ್ಯಾಪಕ ಸದಸ್ಯರೊಂದಿಗೆ ಸಹಕರಿಸಲು ಪ್ರಾರಂಭಿಸಿದ್ದೇವೆ ಪ್ರೊಫೆಸರ್ ಮಿಶ್ರಾ ಅವರಲ್ಲಿ ಒಬ್ಬರು ನೀವು ಸೆನ್ಸಿಂಗ್ ಅನ್ನು ನಿಯಂತ್ರಿಸಬಹುದಾದರೆ ಅಥವಾ ನೀವು ಡೇಟಾ ಸ್ವಾಧೀನಪಡಿಸಿಕೊಳ್ಳಬಹುದಾದರೆ ರಿಮೋಟ್ ನಿಯಂತ್ರಿತ ಸಂವೇದನೆಯನ್ನು ಅವರು ನೋಡಿಕೊಳ್ಳುತ್ತಿದ್ದಾರೆ ಎಲೆಕ್ಟ್ರಾನಿಕ್ ವಿಭಾಗದ ಇತರ ಕೆಲವು ಅಧ್ಯಾಪಕರು ಪ್ರೊಫೆಸರ್ ಸುದೀಪ್ ನಾಗ್ ಅವರು ಅಭಿವೃದ್ಧಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಏಕೆಂದರೆ ನಮ್ಮ ಜ್ಞಾನದಲ್ಲಿ ನಾವು ಅದನ್ನು ಮಾತ್ರ ಮಾಡಬಹುದು ಆದರೆ ಅವರು ಈ ಕ್ಷೇತ್ರದಲ್ಲಿ ಪರಿಣತರಾಗಿದ್ದಾರೆ ಆದ್ದರಿಂದ ಅವರು ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ ಇತರ ವೇದಿಕೆಯಲ್ಲಿರಬಹುದು ನಾವು ಈ ಲ್ಯಾಬ್ನಿಂದ ಅಭಿವೃದ್ಧಿಪಡಿಸಿದ ಯಾವುದೇ ವಿಷಯಗಳನ್ನು ನಾವು ತೋರಿಸುತ್ತೇವೆ ಆದ್ದರಿಂದ ಭೌತಿಕವಾಗಿ ಈ ರೀತಿಯ ಚಟುವಟಿಕೆಯ ಕಲೆಯಾಗಿದೆ ಏಕೆಂದರೆ ಅಂತಿಮವಾಗಿ ನಾವು ಆಯ್ದ ಅನಿಲವನ್ನು ಗ್ರಹಿಸಬೇಕಾಗುತ್ತದೆ ಅವುಗಳ ಏಕಾಗ್ರತೆ ಏನೆಂದು ನೀವು ತಿಳಿದುಕೊಳ್ಳಬೇಕು ಮತ್ತು ನಿಖರವಾಗಿ ಯಾವ ತಾಪಮಾನವು ಹೇಗೆ ಬದಲಾಗುತ್ತದೆ ಆದ್ದರಿಂದ ಈ ತಾಪಮಾನವು ತುಂಬಾ ಹೆಚ್ಚಿದ್ದರೆ ಆ ರೀತಿಯ ಸಂವೇದಕವನ್ನು ಓಡಿಸಲು ನಿಮಗೆ ಪ್ರತ್ಯೇಕ ವಿದ್ಯುತ್ ಸರ್ಕ್ಯೂಟ್ ಅಗತ್ಯವಿರುತ್ತದೆ ಆದ್ದರಿಂದ ಅವುಗಳು ಸಮಸ್ಯೆಗಳಾಗಿವೆ ಆದ್ದರಿಂದ ಆ ಪ್ರತಿಕ್ರಿಯೆಯನ್ನು ಬಳಸಿಕೊಂಡು ನಮ್ಮ ಸಂಶೋಧನೆಯ ಈ ಭಾಗದ ತಾಪಮಾನವನ್ನು ಕಡಿಮೆ ಮಾಡಲು ನಾವು ಏನನ್ನಾದರೂ ಮಾಡುತ್ತಿದ್ದೇವೆ ಮತ್ತು ಈ ಪ್ರಯೋಗಾಲಯದಲ್ಲಿ ನಿಖರವಾಗಿ ಏನು ಮಾಡಲಾಗುತ್ತದೆ ಎಂದು ಯಾರಾದರೂ ಅರ್ಥಮಾಡಿಕೊಳ್ಳಲು ಸಾಕು ಎಂದು ನಾನು ಭಾವಿಸುತ್ತೇನೆ ಈಗ ನೀವು ಸಂವೇದಕವನ್ನು ಸಹ ಮಾಡಬೇಕಾಗುತ್ತದೆ ಅಂದರೆ ಇದು ವಸ್ತು ಮಾತ್ರವಲ್ಲ ವಿಭಿನ್ನ ರೂಪಗಳಲ್ಲಿ ಸಂವೇದಕವಾಗಿದೆ ಆದ್ದರಿಂದ ಫ್ಲುಗರಿ ತಂತ್ರದಿಂದ ತೆಳುವಾದ ಫಿಲ್ಮ್ ಅನ್ನು ಠೇವಣಿ ಮಾಡುವ ಸೌಲಭ್ಯವನ್ನು ನಾವು ಹೊಂದಿದ್ದೇವೆ ಮತ್ತು ಹೆಚ್ಚಾಗಿ ನಾವು ಮೈಕ್ರೋವೇವ್ ಅಸಿಸ್ಟೆಡ್ ಹೈಡ್ರೋಥರ್ಮಲ್ ತಂತ್ರವನ್ನು ಮಾಡಿದ ಇತರ ಪ್ರಯೋಗಾಲಯದಲ್ಲಿ ಬಳಸುತ್ತೇವೆ ಅವುಗಳ ಅನಿಲ ಸಂವೇದನಾ ಗುಣಲಕ್ಷಣಗಳನ್ನು ತಿಳಿಯಲು ನಾವು ರಂಧ್ರವಿರುವ ವಸ್ತು ಅಥವಾ ವಿವಿಧ ರೀತಿಯ ನ್ಯಾನೊಸ್ಟ್ರಕ್ಚರ್ಡ್ ವಸ್ತುಗಳನ್ನು ತಯಾರಿಸಬಹುದು ಪ್ರೊಫೆಸರ್ ಬಸು ಮಜುಂದಾರ್ ಅವರಿಗೆ ತುಂಬಾ ಧನ್ಯವಾದಗಳು ಆದ್ದರಿಂದ ನಾವು ಇಲ್ಲಿರುವ ಇತರ ಸೌಲಭ್ಯವನ್ನು ನಾವು ನೋಡಲಿದ್ದೇವೆ ಅಲ್ಲಿ ಬಾಷ್ಪಶೀಲ ಸಾವಯವ ಸಂಯುಕ್ತಗಳನ್ನು ಹೇಗೆ ಗ್ರಹಿಸಲಾಗುತ್ತದೆ ಎಂಬುದನ್ನು ನಾವು ನೋಡುತ್ತೇವೆ ಹೌದು ಬಾಷ್ಪಶೀಲ ಸಾವಯವ ಘಟಕದ ಸಂದರ್ಭದಲ್ಲಿ ಅದು ಒಂದಾಗಿದೆ ಆ ಎಲ್ಲಾ ವಿಷಯಗಳಿಗೆ ಸಿಲಿಂಡರ್ಗಳನ್ನು ಪಡೆಯುವುದು ಕಷ್ಟ ಆದರೆ ನೀವು ಸುಲಭವಾಗಿ ನಿಮ್ಮ ಗ್ಯಾಸ್ ಲೈಟರ್ ಅನ್ನು ಹೊಂದಬಹುದು ಮತ್ತು ನೀವು ಅದರಲ್ಲಿ ಬ್ಯೂಟಿನ್ ಗ್ಯಾಸ್ ಅನ್ನು ಹಾಕಬಹುದು ನೀವು ಸುಲಭವಾಗಿ ಕೆಲವು ರೀತಿಯ ಬಣ್ಣವನ್ನು ಹೊಂದಬಹುದು ಅಲ್ಲಿ ಟೊಲ್ಯೂನ್ ಇದೆ ಆದ್ದರಿಂದ ನಾವು ಚೇಂಬರ್ ಅನ್ನು ಅಭಿವೃದ್ಧಿಪಡಿಸಿದ್ದೇವೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಒಬ್ಬರು ಅದನ್ನು ಉತ್ತಮವಾಗಿ ವಿವರಿಸುತ್ತಾರೆ ಏಕೆಂದರೆ ಅವರು ಅದರಲ್ಲಿದ್ದಾರೆ ಅದನ್ನು ಅಭಿವೃದ್ಧಿಪಡಿಸುವ ಪ್ರಕ್ರಿಯೆಯ ವಿಧಾನ ಆದ್ದರಿಂದ ನಾವು ಅಲ್ಲಿಗೆ ಹೋಗಿ ಈ ಪ್ರಯೋಗಾಲಯದಲ್ಲಿ ಈ ಎವೋಸಿಸ್ ಅನ್ನು ಹೇಗೆ ಗ್ರಹಿಸಲಾಗುತ್ತದೆ ಎಂದು ನೋಡುತ್ತೇವೆ ಆದ್ದರಿಂದ ನಾನು ಈಗ ನಿಮಗೆ ಪರಿಚಯಿಸಲು ಹೊರಟಿದ್ದೇನೆ ಮಿಸ್ ಶಮಿಸ್ತಾ ಅವರು ಪಿಎಚ್ಡಿ ವಿದ್ವಾಂಸರಾಗಿದ್ದಾರೆ ಪ್ರೊಫೆಸರ್ ಬಸು ಮಜುಂದಾರ್ ಮತ್ತು ನಾನು ಜಂಟಿಯಾಗಿ ಮೇಲ್ವಿಚಾರಣೆ ಮಾಡಿದ್ದೇನೆ ಆದ್ದರಿಂದ ಶಮಿಸ್ತಾ ಅವರು ಬಾಷ್ಪಶೀಲ ಸಾವಯವ ಸಂಯುಕ್ತಗಳನ್ನು ಗ್ರಹಿಸಲು ನೀವು ಹೊಂದಿರುವ ಸೆಟಪ್ ಅನ್ನು ದಯವಿಟ್ಟು ವಿವರಿಸಬಹುದೇ ಮೆಥನಾಲ್ ಬ್ಯೂಟಾನಾಲ್ ಇತ್ಯಾದಿ ಹೌದು ವಾಸ್ತವವಾಗಿ ಗ್ಯಾಸ್ ಸೆನ್ಸಿಂಗ್ ಸೆಟಪ್ ಅನ್ನು ಡೈನಾಮಿಕ್ಸ್ ಮತ್ತು ಸ್ಟ್ಯಾಟಿಕ್ಸ್ ಎಂದು ಎರಡು ವಿಧಗಳಾಗಿ ವರ್ಗೀಕರಿಸಲಾಗಿದೆ ಡೈನಾಮಿಕ್ ಸಿಸ್ಟಮ್ ಅನ್ನು ಈಗಾಗಲೇ ನಿಮಗೆ ವಿವರಿಸಲಾಗಿದೆ ಸರ್ ಮತ್ತು ಇದು ಸ್ಥಿರವಾದ ಕೋಣೆಯಾಗಿದ್ದು ಈ ರಂಧ್ರದ ಮೂಲಕ ನಾವು ಅನಿಲವನ್ನು ಪರಿಚಯಿಸುತ್ತಿದ್ದೇವೆ ಮತ್ತು ಸಂವೇದಕ ರಚನೆಯ ಡೇಟಾವನ್ನು ಈ ಮೂಲಕ ತೆಗೆದುಕೊಳ್ಳಬಹುದು ನಾವು ಸಂವೇದಕಗಳ ಪ್ರದೇಶವನ್ನು ಇರಿಸಿಕೊಳ್ಳುವ ಆ ಪ್ರೋಬ್ಗಳಿಂದ ಬಹು ಸಂವೇದಕ ಡೇಟಾವನ್ನು ತೆಗೆದುಕೊಳ್ಳಬಹುದು ಮತ್ತು ನಾವು ಡೇಟಾವನ್ನು ತೆಗೆದುಕೊಳ್ಳಬಹುದು ಮತ್ತು ಇದು ನೈಜ ಸಮಯದ ಅನಿಲ ಸಂವೇದನಾ ವ್ಯವಸ್ಥೆಯಾಗಿದೆ ಏಕೆಂದರೆ ಇದು ನೈಜ ಸಮಯದ ಪರಿಸರಕ್ಕೆ ಒಡ್ಡಿಕೊಳ್ಳುತ್ತದೆ ಇಲ್ಲಿ ಪರಿಸ್ಥಿತಿಗಳು ಐಸೊಥರ್ಮಲ್ ಆಗಿರುತ್ತವೆ ಆದರೆ ಇಲ್ಲಿ ಅದು ಪರಿಸರಕ್ಕೆ ತೆರೆದುಕೊಳ್ಳುತ್ತದೆ ಆದ್ದರಿಂದ ಇದು ಮೂಲತಃ ಗ್ಯಾಸ್ ಸೆನ್ಸಿಂಗ್ ಸಿಸ್ಟಮ್ನ ಚಿಕಣಿ ಆವೃತ್ತಿಯಾಗಿದೆ ಇದು ಗ್ಯಾಸ್ ಸೆನ್ಸಿಂಗ್ ಪ್ರೋಬ್ ಆಗಿದೆ ಅಲ್ಲಿ ನೀವು ನೋಡಬಹುದು ನಾವು ಹೊಂದಿದ್ದೇವೆ ಇದು ಹೀಟರ್ ಈ ನಿಕ್ರೋಮ್ ತಂತಿಗಳು ನೀವು ಮೈಕಾದಲ್ಲಿ ನೋಡಬಹುದು ಮೈಕಾ ಹಾಳೆಗಳನ್ನು ಪ್ರತ್ಯೇಕಿಸಿ ಆ ಹೀಟರ್ ಮತ್ತು ಸಂವೇದಕದ ನಡುವೆ ನಿರೋಧನವನ್ನು ಒದಗಿಸುತ್ತದೆ ಇದು ಸಂವೇದಕವಾಗಿದೆ ಮತ್ತು ಇದು NTC ಋಣಾತ್ಮಕ ತಾಪಮಾನ ಗುಣಾಂಕದ ವಸ್ತುವಾಗಿದೆ ಇದು NTC ಥರ್ಮಿಸ್ಟರ್ ಆಗಿದೆ ಇದನ್ನು ತಾಪಮಾನ ಸಂವೇದಕವಾಗಿ ಬಳಸಲಾಗುತ್ತದೆ ಮತ್ತು ಹೆಚ್ಚಾಗಿ ಇದು ಸಂವೇದಕಕ್ಕೆ ಪ್ರವಾಹದ ಹರಿವಿನ ಹರಿವನ್ನು ಅಮೂರ್ತಗೊಳಿಸುತ್ತದೆ ತದನಂತರ ಇದು ತಾಪಮಾನ ನಿಯಂತ್ರಕ ಎಂದು ನೀವು ನೋಡಬಹುದು ಇಲ್ಲಿ PID ನಿಯಂತ್ರಣ ಘಟಕವನ್ನು ಬಳಸಲಾಗುತ್ತದೆ ನಾವು ಇಲ್ಲಿ PID ನಿಯಂತ್ರಿತ ಸರ್ಕ್ಯೂಟ್ ಅನ್ನು ವಿನ್ಯಾಸಗೊಳಿಸಿದ್ದೇವೆ ತದನಂತರ ನಾನು ಹೇಳಿದ ಈ NTC ಮೂಲಕ ಆ ವಸ್ತುವಿನ ಪ್ರತಿರೋಧದ ಉಷ್ಣತೆ ಹೆಚ್ಚುತ್ತಿದೆ ಪ್ರತಿರೋಧವು ಕಡಿಮೆಯಾಗುತ್ತಿದೆ ಆದ್ದರಿಂದ ಇದು ವ್ಯವಸ್ಥೆಗೆ ಪ್ರತಿಕ್ರಿಯೆಯಾಗಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಅದನ್ನು ಅವಲಂಬಿಸಿ ಪವರ್ ಟ್ರಾನ್ಸಿಸ್ಟರ್ ಆಗಿರುವ ಶಕ್ತಿಯು ಬದಲಾಗುತ್ತದೆ ಅದು ಇನ್ಪುಟ್ ಆಗಿರುತ್ತದೆ ಮತ್ತು ಅದರ ಆಧಾರದ ಮೇಲೆ ನಾವು ಪ್ರಯೋಗವನ್ನು ನಡೆಸುವ ನಿರ್ದಿಷ್ಟ ಹಂತದಲ್ಲಿ ತಾಪಮಾನವನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಈಗ ನೀವು ನೋಡಬಹುದು ಇದು ಈ ಸಂವೇದಕಕ್ಕೆ ಬೇಸ್ ಲೈನ್ ಮೊದಲನೆಯದಾಗಿ ಇದು ಸಂವೇದಕವಾಗಿದೆ ಇದು ಗಾಜಿನ ಮೇಲೆ ತಯಾರಿಸಲ್ಪಟ್ಟಿದೆ ಮೂಲ ವಸ್ತುವು ಗಾಜು ಆಗಿದೆ ತದನಂತರ ಮಣ್ಣಿನ ಜೆಲ್ ತಂತ್ರವನ್ನು ಬಳಸಿಕೊಂಡು ನಾವು ಸ್ಪಿನ್ ಲೇಪನ ಘಟಕವನ್ನು ಬಳಸಿದ್ದೇವೆ ನಾವು ತಾಮ್ರದ ಆಕ್ಸೈಡ್ನ ತೆಳುವಾದ ಫಿಲ್ಮ್ ಅನ್ನು ಅಭಿವೃದ್ಧಿಪಡಿಸಿದ್ದೇವೆ ಇದು p ಮಾದರಿ MOS ಆಗಿದೆ ಕ್ಷಮಿಸಿ ಲೋಹದ ಆಕ್ಸೈಡ್ ಸೆಮಿಕಂಡಕ್ಟರ್ ಸಂವೇದಕ ಆದ್ದರಿಂದ ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನಾನು ನಿಮಗೆ ತೋರಿಸುತ್ತೇನೆ ಮೊದಲನೆಯದಾಗಿ ನಿರ್ದಿಷ್ಟ ಗರಿಷ್ಠ ತಾಪಮಾನದಲ್ಲಿ ಈ ತನಿಖೆಯು ಪರಿಸರಕ್ಕೆ ಒಡ್ಡಿಕೊಂಡಾಗ ಆಮ್ಲಜನಕವು ಈ ಸಂವೇದಕದ ಮೇಲ್ಮೈಯೊಂದಿಗೆ ಪ್ರತಿಕ್ರಿಯಿಸುತ್ತದೆ ಆದ್ದರಿಂದ ಈ ಮೇಲ್ಮೈಯಲ್ಲಿ ಕೆಲವು ರಾಸಾಯನಿಕ ಹೀರಿಕೊಳ್ಳುವ ಪ್ರಕ್ರಿಯೆ ನಡೆಯುತ್ತಿದೆ ಇದರಿಂದಾಗಿ ನಾವು ಎಲೆಕ್ಟ್ರಾನ್ಗಳನ್ನು ಪಡೆಯುತ್ತೇವೆ ಇದು p ಟೈಪ್ ವಸ್ತುವಾಗಿದೆ ಆದ್ದರಿಂದ ಅಲ್ಲಿರುವ ಅಲ್ಪಸಂಖ್ಯಾತ ಎಲೆಕ್ಟ್ರಾನ್ಗಳು ಎಲೆಕ್ಟ್ರಾನ್ಗೆ ಹೆಚ್ಚಿನ ಸಂಬಂಧವನ್ನು ಹೊಂದಿರುವ ಆಮ್ಲಜನಕದಿಂದ ತೆಗೆದುಕೊಳ್ಳಲ್ಪಡುತ್ತವೆ ಆದ್ದರಿಂದ ಏನಾಗುತ್ತಿದೆ ಪಿ ಟೈಪ್ ವಸ್ತುಗಳ ವಾಹಕತೆ ಹೆಚ್ಚುತ್ತಿದೆ ಆದ್ದರಿಂದ ನಾವು ಇಲ್ಲಿ ಪಡೆಯುವ ಯಾವುದೇ ವೋಲ್ಟೇಜ್ ಲೇಬಲ್ ಅನ್ನು ನಾವು ನೋಡಬಹುದು ಅದು ಅತ್ಯಧಿಕ ವೋಲ್ಟೇಜ್ ಆಗಿರುತ್ತದೆ ಪರಿಚಯದ ನಂತರ ಇದು ಕೆಲವು ಎಥೆನಾಲ್ ಅನ್ನು ಹೊಂದಿದೆ ಎಂದು ನಾವು ನೋಡುತ್ತೇವೆ ಈ ಫ್ರೆಶ್ನರ್ ವಾಸ್ತವವಾಗಿ ಕೆಲವು ಎಥೆನಾಲ್ ವಿಷಯವನ್ನು ಹೊಂದಿದೆ ಅದು VOC ಆಗಿದೆ ಆದ್ದರಿಂದ ಈ ನಿರ್ದಿಷ್ಟ ಸಂವೇದಕವು ಈ VOC ಅನ್ನು ಪತ್ತೆ ಮಾಡುತ್ತದೆ ಆದ್ದರಿಂದ ನಾವು ನೋಡೋಣ ಆದ್ದರಿಂದ ನೀವು ಅಲ್ಲಿ ಪ್ರತಿಕ್ರಿಯೆಯನ್ನು ನೋಡಬಹುದು ಅದು ಅಲ್ಲಿ ಬೀಳುತ್ತಿದೆ ವೋಲ್ಟೇಜ್ ಬೀಳುತ್ತಿದೆ ಅದು ಪರಿಸರದಲ್ಲಿ ಒಂದು ಬಾಷ್ಪಶೀಲ ಸಾವಯವ ಸಂಯುಕ್ತವಿದೆ ಎಂದು ಪತ್ತೆಹಚ್ಚಲು ಸಾಧ್ಯವಾಗುತ್ತದೆ ಆದ್ದರಿಂದ ಧನ್ಯವಾದ ಶಮಿಸ್ತಾ ಆದ್ದರಿಂದ ಈ ರೀತಿಯ ಸಂವೇದಕಗಳ ವಿವಿಧ ಅಪ್ಲಿಕೇಶನ್ಗಳ ಕುರಿತು ಶಮಿಸ್ತಾ ನೀವು ಈಗ ನಮಗೆ ಹೇಳಬಹುದು ಹೌದು ಈ ರೀತಿಯ ಸಂವೇದಕಗಳನ್ನು ವಿವಿಧ ರೀತಿಯ ಕೈಗಾರಿಕೆಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ ಉದಾಹರಣೆಗೆ ನೀವು ತೈಲ ಮತ್ತು ಅನಿಲ ಉದ್ಯಮಕ್ಕೆ ಹೋದರೆ ಅಲ್ಲಿ ಕೆಲಸ ಮಾಡುವ ಕಾರ್ಮಿಕರು ವಿವಿಧ ಹಾನಿಕಾರಕ ಅನಿಲಗಳಿಗೆ ಒಡ್ಡಿಕೊಳ್ಳುತ್ತಾರೆ ಅಲ್ಲಿ ಯಂತ್ರೋಪಕರಣಗಳನ್ನು ಚಲಾಯಿಸಲು ಬಳಸುವ ಡೀಸೆಲ್ ಇಂಜಿನ್ಗಳು ತೈಲ ಕಾರ್ಖಾನೆಯಲ್ಲಿ ಅಂತಹ ವಿಕಿರಣವನ್ನು ಹೊರಸೂಸುತ್ತವೆ ಅದು ಹೈಡ್ರೋಜನ್ ಸಲ್ಫೈಡ್ಗಳು ನೈಟ್ರೋಜನ್ ಆಕ್ಸೈಡ್ಗಳಂತಹ ಅತ್ಯಂತ ಹಾನಿಕಾರಕ ಅನಿಲಗಳನ್ನು ಹೊರಸೂಸುತ್ತದೆ ಮತ್ತು ಕೆಲವು ನಿರ್ದಿಷ್ಟ ಲೋಹಗಳು ಮನುಷ್ಯರಿಗೆ ತುಂಬಾ ಹಾನಿಕಾರಕವಾಗಿದ್ದು ಅದು ಶ್ವಾಸಕೋಶದ ಕ್ಯಾನ್ಸರ್ ಉಸಿರಾಟದ ಕಾಯಿಲೆಗಳಿಗೆ ಕಾರಣವಾಗಬಹುದು ಮತ್ತು ಬ್ಯಾಕ್ಟೀರಿಯಾದ ತಯಾರಿಕೆಯಲ್ಲಿ ನೀವು ಕಾರ್ಬನ್ ಮಾನಾಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಹೊರಸೂಸುವಿಕೆಗೆ ಒಡ್ಡಿಕೊಳ್ಳಬಹುದು ಈ ಅನಿಲಗಳ ಸಾಂದ್ರತೆಯನ್ನು ಮೇಲ್ವಿಚಾರಣೆ ಮಾಡುವುದು ಬಹಳ ಮುಖ್ಯ ಆದ್ದರಿಂದ ಈ ಅನಿಲ ಇಂದ್ರಿಯಗಳ ವಿವಿಧ ರೀತಿಯ ಕೈಗಾರಿಕೆಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಲಾಗುತ್ತದೆ ಧನ್ಯವಾದಗಳು ಶಮಿಷ್ಠಾ ಧನ್ಯವಾದಗಳು ಪ್ರೊಫೆಸರ್ ಬಸು ಮಜುಂದಾರ್ ಆದ್ದರಿಂದ ಇವು ಅಂತಿಮವಾಗಿ ಉಲ್ಲೇಖಗಳಾಗಿವೆ ಮತ್ತು ಈ ರೀತಿಯ ಮೆಟಲ್ ಆಕ್ಸೈಡ್ ಗ್ಯಾಸ್ ಸಂವೇದಕಗಳ ವಿನ್ಯಾಸಗಳ ಬಗ್ಗೆ ನೀವು ಆಸಕ್ತಿ ಹೊಂದಿದ್ದರೆ ನೀವು ಇದನ್ನು ಅನುಸರಿಸಬಹುದು ಮತ್ತು ಇನ್ನೂ ಅನೇಕ ಉಲ್ಲೇಖಗಳಿವೆ ಆದ್ದರಿಂದ ನಿಮ್ಮ ಆಸಕ್ತಿಯನ್ನು ಅವಲಂಬಿಸಿ ನೀವು ಈ ಯಾವುದೇ ಉಲ್ಲೇಖಗಳ ಮೂಲಕ ಹೋಗಬಹುದು